ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಇಂದಿನ ಉಪನ್ಯಾಸದಲ್ಲಿ ನಾವು ರಾಶಿಯನ್ನು ಗುರಿಯಾಗಿಸುವ ಶೋಷಣೆಗಳನ್ನು ನೋಡುತ್ತೇವೆ ನಮಗೆ ತಿಳಿದಿರುವಂತೆ ರಾಶಿಯು ಮೂಲಭೂತವಾಗಿ ಮೆಮೊರಿಯ ಒಂದು ಪೂಲ್ ಪ್ರಕ್ರಿಯೆಗಳ ವಿಳಾಸದಲ್ಲಿ ಕ್ರಿಯಾತ್ಮಕವಾಗಿ ನಿಯೋಜಿಸಲಾದ ಮೆಮೊರಿ ಇರುತ್ತದೆ ಆದ್ದರಿಂದ ಪ್ರತಿ ಬಾರಿ ನಾವು ಸಿ ಪ್ರೋಗ್ರಾಂನಲ್ಲಿ malloc ಅನ್ನು ಬಳಸುವಾಗ ಮೆಮೊರಿಯ ಒಂದು ಭಾಗವು ರಾಶಿಯಲ್ಲಿ ಹಂಚಿಕೆಯಾಗುತ್ತದೆ ಮತ್ತು ನಾವು ಮುಕ್ತವಾದಾಗ ಆ ಮೆಮೊರಿ ನಂತರ ಮೆಮೊರಿಯ ಭಾಗವು ಮುಕ್ತವಾಗುತ್ತದೆ ಆದ್ದರಿಂದ ಇಂದಿನ ಉಪನ್ಯಾಸದಲ್ಲಿ ನಾವು ಈ ಕ್ರಿಯಾತ್ಮಕವಾಗಿ ಹಂಚಿಕೆಯಾದ ಮೆಮೊರಿಯನ್ನು ಹೇಗೆ ನೋಡುತ್ತೇವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ರಾಶಿಯಲ್ಲಿರುವ ಮೆಮೊರಿಯನ್ನು malloc ಹೇಗೆ ನಿರ್ವಹಿಸುತ್ತದೆ ಅಥವಾ ನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಇದನ್ನು ನೋಡೋಣ ಪ್ರೇರಕ ಉದಾಹರಣೆ ಆದ್ದರಿಂದ ನಾವು ಇಲ್ಲಿ ಒಂದು ಸಣ್ಣ C ಪ್ರೋಗ್ರಾಂ ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು 256 ಬೈಟ್ಗಳನ್ನು ವಿನಂತಿಸುವ malloc ಗೆ ಒಂದು ಆಹ್ವಾನವನ್ನು ಹೊಂದಿದ್ದೇವೆ ಆದ್ದರಿಂದ ಈ malloc ಅನ್ನು ಆಹ್ವಾನಿಸಿದಾಗ ನಾವು ಪ್ರಕ್ರಿಯೆಯ ವಿಳಾಸದಲ್ಲಿ ಜಾಗದಲ್ಲಿ ಸುಮಾರು 256 ಬೈಟ್ಗಳ ಗಾತ್ರದ ಮೆಮೊರಿಯ ಒಂದು ಭಾಗವಾಗಿದೆ ಎಂದು ನಮಗೆ ತಿಳಿದಿದೆ ಹಂಚಲಾಗುತ್ತದೆ ಮತ್ತು ಆ ಮೆಮೊರಿಗೆ ಪಾಯಿಂಟರ್ ಬಫರ್ನಲ್ಲಿದೆ ಈಗ ಈ ನಿರ್ದಿಷ್ಟ ಪಾಯಿಂಟರ್ ನೀಡಲಾಗಿದೆ ಆ ರಾಶಿ ಚಂಕ್ನಲ್ಲಿರುವ ಡೇಟಾವನ್ನು ಓದಬಹುದು ಅಥವಾ ಬರೆಯಬಹುದು ಅಥವಾ ಮ್ಯಾನಿಪುಲೇಟ್ ಮಾಡಬಹುದು ಮತ್ತು ಬಳಕೆಯ ಕೊನೆಯಲ್ಲಿ ನಾವು ನಂತರ ಬಫರ್ಗೆ ಮುಕ್ತಗೊಳಿಸಬಹುದು ಮತ್ತು ಬಫರ್ ಬಿಡುಗಡೆಯಾದ ನಂತರ ನಾವು ರಾಶಿಯಲ್ಲಿ ನಿಗದಿಪಡಿಸಿದ 256 ಬೈಟ್ಗಳ ಚಂಕ್ ಅನ್ನು ಮುಕ್ತಗೊಳಿಸಬಹುದು ಪ್ರೋಗ್ರಾಂನಲ್ಲಿ ಇರಬಹುದಾದ ಇತರ malloc ಮೂಲಕ ಬಳಸಬಹುದು ಆದ್ದರಿಂದ ಸಂಗ್ರಹಣೆ ಮತ್ತು ಸ್ಟಾಕ್ ನಡುವಿನ ವ್ಯತ್ಯಾಸವೇನು ನಿಮಗೆ ತಿಳಿದಿರುವಂತೆ ಸ್ಟಾಕ್ಗಳನ್ನು ಫಂಕ್ಷನ್ಗಳಿಗೆ ಮತ್ತು ಪ್ಯಾರಾಮೀಟರ್ಗಳನ್ನು ಫಂಕ್ಷನ್ಗಳಿಗೆ ಮತ್ತು ಸ್ಥಳೀಯ ವೇರಿಯೇಬಲ್ಗಳಿಗೆ ರವಾನಿಸಲು ಬಳಸಲಾಗುತ್ತದೆ ಆದ್ದರಿಂದ ಸ್ಟ್ಯಾಕ್ಗಳು ಮೂಲಭೂತವಾಗಿ ವೇಗವಾಗಿದ್ದು ಅವುಗಳನ್ನು ಕಂಪೈಲರ್ನಿಂದ ಸಂಪೂರ್ಣವಾಗಿ ನಿರ್ವಹಿಸಲಾಗುತ್ತದೆ ಮತ್ತು ಇದರ ಅರ್ಥವೇನೆಂದರೆ ನಾವು ಸ್ಪಷ್ಟವಾಗಿ ಹೇಳಿಕೆಗಳನ್ನು ಹೊಂದಿರಬೇಕಾಗಿಲ್ಲ ಸ್ಟಾಕ್ನಲ್ಲಿ ನಿರ್ದಿಷ್ಟ ಪ್ರದೇಶವನ್ನು ರಚಿಸಿ ಮತ್ತು ಆ ಪ್ರದೇಶವನ್ನು ಸ್ಟಾಕ್ನಲ್ಲಿ ಮುಕ್ತಗೊಳಿಸಿ ಎಂದು ಹೇಳುತ್ತದೆ ಮತ್ತೊಂದೆಡೆ ನೀವು ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡುವಾಗ ಕಂಪೈಲರ್ ಸೂಚನೆಗಳನ್ನು ಸೇರಿಸುತ್ತದೆ ಅದು ಸ್ಟಾಕ್ ಫ್ರೇಮ್ ಅನ್ನು ನಿಯೋಜಿಸುತ್ತದೆ ಮತ್ತು ಪ್ರತಿ ಬಾರಿ ಫಂಕ್ಷನ್ ಅನ್ನು ನಮೂದಿಸಿದಾಗ ಅಥವಾ ಹಿಂತಿರುಗಿಸಿದಾಗ ಸ್ಟಾಕ್ ಫ್ರೇಮ್ ಅನ್ನು ಮುಕ್ತಗೊಳಿಸುತ್ತದೆ ನಮಗೆ ತಿಳಿದಿರುವಂತೆ ಸ್ಟಾಕ್ಗಳನ್ನು ತಾತ್ಕಾಲಿಕ ಡೇಟಾ ಸಂಗ್ರಹಣೆಯಾಗಿ ಬಳಸಲಾಗುತ್ತದೆ ಆದ್ದರಿಂದ ಕಾರ್ಯವು ಹಿಂತಿರುಗಿದಾಗಲೆಲ್ಲಾ ಕಾರ್ಯದಲ್ಲಿ ನಿಯೋಜಿಸಲಾದ ಸ್ಥಳೀಯ ವೇರಿಯಬಲ್ಗಳು ಲಭ್ಯವಿರುವುದಿಲ್ಲ ಮತ್ತೊಂದೆಡೆ ರಾಶಿಗಳು ತುಂಬಾ ನಿಧಾನವಾಗಿರುತ್ತವೆ ಪ್ರತಿಯೊಬ್ಬರೂ ರಾಶಿಯಲ್ಲಿ ಕೆಲವು ಮೆಮೊರಿಯನ್ನು ನಿಯೋಜಿಸುತ್ತಾರೆ ನೀವು ಲೈಬ್ರರಿ ಫಂಕ್ಷನ್ malloc ಅನ್ನು ಸ್ಪಷ್ಟವಾಗಿ ಆಹ್ವಾನಿಸಬೇಕು ಮತ್ತು ಅದೇ ರೀತಿ ನೀವು ಮುಕ್ತಗೊಳಿಸಲು ಬಯಸಿದಾಗ ಆ ಮೆಮೊರಿಯು ಉಚಿತ ಕರೆಯನ್ನು ಹೇಗೆ ಕರೆಯುವುದು ಎಂದು ತಿಳಿದಿತ್ತು ಆದ್ದರಿಂದ ಈ ನಿರ್ವಹಣೆಯನ್ನು ಪ್ರೋಗ್ರಾಂ ಮೂಲಕ ಮಾಡಲಾಗುತ್ತದೆ ಮತ್ತು ಈ ಉಪನ್ಯಾಸದ ಸಮಯದಲ್ಲಿ ನಾವು ನೋಡುವಂತೆ ಇದು ಹಲವಾರು ವಿಭಿನ್ನ ರೀತಿಯ ದುರ್ಬಲತೆಗಳಿಗೆ ಕಾರಣವಾಗಬಹುದು ಆಬ್ಜೆಕ್ಟ್ಗಳ ದೊಡ್ಡ ರಚನೆ ಮತ್ತು ಜಾಗತಿಕ ಡೇಟಾದ ಸಂಗ್ರಹಣೆಗಾಗಿ ರಾಶಿಗಳನ್ನು ಬಳಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ನಿಮಗೆ ಅಗತ್ಯವಿರುವ ಎಲ್ಲಾ ನಿರ್ದಿಷ್ಟ ಮ್ಯಾಲೋಕ್ ಚಂಕ್ಗೆ ಪಾಯಿಂಟರ್ ಅನ್ನು ಹೊಂದಿರುವುದು ಮತ್ತು ನೀವು ಯಾವುದೇ ಕಾರ್ಯದಿಂದ ಆ ಮ್ಯಾಲೋಕ್ ಡೇಟಾವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಅವರ ಉಪನ್ಯಾಸದಲ್ಲಿ ನೋಡಲಿರುವ ವಿಷಯವೆಂದರೆ malloc ಹೇಗೆ ಹೀಪ್ ಮೆಮೊರಿಯನ್ನು ನಿರ್ವಹಿಸುತ್ತದೆ ಅದು ಹೇಗೆ ಮೆಮೊರಿಯನ್ನು ನಿಯೋಜಿಸುತ್ತದೆ ಈ ಹಂಚಿಕೆಗೆ ಯಾವ ಅಲ್ಗಾರಿದಮ್ಗಳನ್ನು ಬಳಸಲಾಗುತ್ತದೆ ಅದೇ ರೀತಿ ಮೆಮೊರಿಯನ್ನು ಮುಕ್ತಗೊಳಿಸಲು ಯಾವ ಅಲ್ಗಾರಿದಮ್ಗಳನ್ನು ಬಳಸಲಾಗುತ್ತದೆ ಆಂತರಿಕವಾಗಿ ಬಳಸಲಾಗುವ ಡೇಟಾ ರಚನೆ ಮತ್ತು ಹೀಗೆ ಏನು ಆದ್ದರಿಂದ ಪ್ರಸ್ತುತ ವಿವಿಧ ರೀತಿಯ malloc ಅಳವಡಿಕೆಗಳು ಇವೆ ಉದಾಹರಣೆಗೆ tcmalloc Google ನಿಂದ jemalloc android ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಅಳವಡಿಸುತ್ತಿದೆ ಮತ್ತು ಅದೇ ರೀತಿ ನೀವು nedmalloc ಮತ್ತು Hoard ಅನ್ನು ಹೊಂದಿದ್ದೀರಿ ಈ ಎಲ್ಲಾ ವಿಭಿನ್ನ malloc ಅನುಷ್ಠಾನದಲ್ಲಿ ಮೆಮೊರಿ ಮತ್ತು ಉಚಿತ ಮೆಮೊರಿಯನ್ನು ನಿಯೋಜಿಸಲು ಬಳಸುವ ಅಲ್ಗಾರಿದಮ್ನ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ ಆದ್ದರಿಂದ ಮೂಲಭೂತವಾಗಿ ಅಲ್ಗಾರಿದಮ್ಗಳು ಮೆಮೊರಿಯ ವಿಘಟನೆಯ ವಿರುದ್ಧ ಮೆಮೊರಿಯನ್ನು ನಿಯೋಜಿಸುವ ಅಥವಾ ವಿತರಿಸುವ ವೇಗದ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಉದಾಹರಣೆಗೆ ನೀವು ಮ್ಯಾಲೋಕ್ನ ಒಂದು ಅನುಷ್ಠಾನವನ್ನು ಹೊಂದಬಹುದು ಅದು ತ್ವರಿತವಾಗಿ ಮೆಮೊರಿಯನ್ನು ನಿಯೋಜಿಸಬಹುದು ಮತ್ತು ವಿತರಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮ್ಯಾಲೋಕ್ಗಾಗಿ ತೆಗೆದುಕೊಂಡ ಸಮಯ ಮತ್ತು ಉಚಿತವಾಗಿ ತೆಗೆದುಕೊಂಡ ಸಮಯವು ತುಂಬಾ ಚಿಕ್ಕದಾಗಿದೆ ಆದರೆ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ ಮ್ಯಾಲೋಕ್ನ ಇಂತಹ ವೇಗದ ಅನುಷ್ಠಾನವು ಹೀಪ್ ಮೆಮೊರಿಯ ಸಾಕಷ್ಟು ಬಳಕೆಗೆ ಕಾರಣವಾಗುತ್ತದೆ ಮೆಮೊರಿಯ ವಿಘಟನೆಯ ಪರಿಕಲ್ಪನೆಯು ರಾಶಿಯಲ್ಲಿ ಮೆಮೊರಿಯ ಸಣ್ಣ ತುಣುಕುಗಳನ್ನು ಹೊಂದಿರುತ್ತದೆ ಅದನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಈ ಎಲ್ಲಾ ವಿವಿಧ ರೀತಿಯ ಮ್ಯಾಲೋಕ್ ಅನುಷ್ಠಾನಗಳು ಮೆಮೊರಿ ಮ್ಯಾನೇಜ್ಮೆಂಟ್ನ ವೇಗ ಮತ್ತು ವಿಘಟಿತ ಮೆಮೊರಿಯ ನಡುವಿನ ಟ್ರೇಡ್ ಆಫ್ ಮೆಮೊರಿ ಮ್ಯಾನೇಜ್ಮೆಂಟ್ನ ವೇಗದಿಂದ ಮ್ಯಾಲೋಕ್ ಮೆಮೊರಿಯನ್ನು ನಿಯೋಜಿಸುವ ವೇಗವನ್ನು ಸೂಚಿಸುತ್ತದೆ ಮತ್ತು ಮೆಮೊರಿಯನ್ನು ಮುಕ್ತವಾಗಿ ಮತ್ತು ಡಿಲೊಕೇಟ್ ಮಾಡುವ ವೇಗವನ್ನು ಸೂಚಿಸುತ್ತದೆ ಅತ್ಯಂತ ವೇಗವಾಗಿ ಸಾಮಾನ್ಯವಾಗಿ ವಿಘಟಿತ ಸ್ಮರಣೆಗೆ ಕಾರಣವಾಗುತ್ತದೆ ಆದ್ದರಿಂದ ನಾವು ವಿಘಟಿತ ಸ್ಮರಣೆಯಿಂದ ಅರ್ಥೈಸಿಕೊಳ್ಳುತ್ತೇವೆ ಅವು 2 ಅಥವಾ 4 ಅಥವಾ 8 ಬೈಟ್ಗಳ ಸಣ್ಣ ಭಾಗವಾಗಿರಬಹುದು ಅದು ಯಾವುದೇ ಪ್ರೋಗ್ರಾಂನಿಂದ ನಿಜವಾಗಿ ಬಳಸಲಾಗದಷ್ಟು ಚಿಕ್ಕದಾಗಿದೆ ಆದ್ದರಿಂದ ಈ ವಿಘಟನೆಯ ಮೆಮೊರಿಯು ರಾಶಿಯಲ್ಲಿ ವಾಸಿಸುತ್ತದೆ ಮತ್ತು ಹೆಚ್ಚು ಉಪಯೋಗವಿಲ್ಲ ಆದ್ದರಿಂದ ಮೂಲಭೂತವಾಗಿ malloc ಅಳವಡಿಕೆಗಳನ್ನು ಮಾಡಿದಾಗ ಅವರು ಪ್ರಸ್ತುತ ವಿಘಟನೆಯ ಪ್ರಮಾಣವನ್ನು ಕಡಿಮೆ ಮಾಡಲು ಮೆಮೊರಿ ನಿರ್ವಹಣಾ ಯೋಜನೆಯ ನಡುವೆ ವ್ಯಾಪಾರ ವಹಿವಾಟು ಮಾಡಬೇಕಾಗುತ್ತದೆ ಅದೇ ಸಮಯದಲ್ಲಿ ಅಪ್ಲಿಕೇಶನ್ನ ಕಾರ್ಯಕ್ಷಮತೆಯು ಹೆಚ್ಚು ಪರಿಣಾಮ ಬೀರದಂತೆ ಮೆಮೊರಿ ನಿರ್ವಹಣೆಯ ವೇಗವು ಸಾಕಷ್ಟು ಉತ್ತಮವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಈಗ ಈ ವಿಭಿನ್ನ ಮ್ಯಾಲೋಕ್ ಅಳವಡಿಕೆಗಳು ಬೆಂಬಲದಲ್ಲಿ ಬದಲಾಗುತ್ತವೆ ಉದಾಹರಣೆಗೆ ಅವು ಒದಗಿಸುವ ಸ್ಕೇಲೆಬಿಲಿಟಿ ಅಂದರೆ ನಿರ್ದಿಷ್ಟ ಮ್ಯಾಲೋಕ್ ಅನುಷ್ಠಾನವು ನಿರ್ವಹಿಸಬಹುದಾದ ರಾಶಿಯ ಗಾತ್ರ ಕಾರ್ಯರೂಪಕ್ಕೆ ಬರುವ ಇನ್ನೊಂದು ಅಂಶವೆಂದರೆ ಮಲ್ಟಿಥ್ರೆಡ್ ಬೆಂಬಲ ರಾಶಿ ಅನುಷ್ಠಾನವು ವಾಸ್ತವವಾಗಿ ಮಲ್ಟಿಥ್ರೆಡಿಂಗ್ ಅನ್ನು ಹೊಂದಿರುವ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡಬಹುದೇ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ptmalloc2 ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ malloc ಅನುಷ್ಠಾನದ ಮೇಲೆ ಕೇಂದ್ರೀಕರಿಸುತ್ತೇವೆ ಆದ್ದರಿಂದ ptmalloc2 glibc ನಲ್ಲಿ ಬಳಸಲಾಗುವ ಅತ್ಯಂತ ಸಾಮಾನ್ಯವಾದ ಅನುಷ್ಠಾನವಾಗಿದೆ ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ವಿಶಿಷ್ಟವಾದ ಹಲೋ ವರ್ಲ್ಡ್ ಪ್ರೋಗ್ರಾಂ ಅನ್ನು ಚಲಾಯಿಸಿದಾಗ ಮತ್ತು ನೀವು ಅದರಲ್ಲಿ malloc ಅನ್ನು ಹೊಂದಿದ್ದೀರಿ ಇದು glibc ಅನ್ನು ಬಳಸುತ್ತದೆ ಮತ್ತು ಆದ್ದರಿಂದ malloc ptmalloc2 ನಲ್ಲಿ ಇರುವ ಒಂದು ಕಾರ್ಯವನ್ನು ಆಹ್ವಾನಿಸುತ್ತದೆ ಈಗ ಈ ಎಲ್ಲಾ ವಿವಿಧ ರೀತಿಯ malloc ಅಳವಡಿಕೆಗಳು ಡೌಗ್ ಲೀ ಅವರ ಒಂದು ನಿರ್ದಿಷ್ಟ ಅನುಷ್ಠಾನದಿಂದ ಹುಟ್ಟಿಕೊಂಡಿವೆ ನೀವು ನಿಜವಾಗಿಯೂ ಡೌಗ್ ಲೀಗಾಗಿ ಹುಡುಕಬಹುದು ಮತ್ತು ಮ್ಯಾಲೋಕ್ನ 1 ನೇ ಅನುಷ್ಠಾನವನ್ನು ಕಂಡುಹಿಡಿಯಬಹುದು ಹೆಚ್ಚಿನ ಇತರ malloc ಅನುಷ್ಠಾನಗಳು ಡೌಗ್ ಲೀಯ ಅನುಷ್ಠಾನದಿಂದ ಪಡೆಯಲಾಗಿದೆ ಆದ್ದರಿಂದ ನಾವು ptmalloc2 ಬಗ್ಗೆ ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ಇತ್ತೀಚಿನ ದೈನಂದಿನ ಲಿನಕ್ಸ್ ಸಿಸ್ಟಮ್ಗಳಲ್ಲಿ ಇದು ತುಂಬಾ ಸಾಮಾನ್ಯವಾಗಿದೆ ಆದರೆ ptmalloc3 ಎಂದು ಕರೆಯಲ್ಪಡುವ 3 ನೇ ಆವೃತ್ತಿಯು ಸಹ ಇರುತ್ತದೆ ಆದ್ದರಿಂದ ptmalloc2 ಮತ್ತು ptmalloc3 ನಡುವೆ ಸೂಕ್ಷ್ಮ ವ್ಯತ್ಯಾಸಗಳಿವೆ ಮತ್ತು ನಾವು ಬಯಸುತ್ತೇವೆ ಈ ವ್ಯತ್ಯಾಸಗಳ ವಿವರಗಳಿಗೆ ಹೋಗಬೇಡಿ ಮತ್ತೊಂದೆಡೆ ಈ ಉಪನ್ಯಾಸದಲ್ಲಿ ನಾವು ptmalloc2 ನ ಆಂತರಿಕ ಅಂಶಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತೇವೆ ಈಗ ನಮಗೆ ತಿಳಿದಿರುವಂತೆ ptmalloc2 gilibc ಲೈಬ್ರರಿಯಲ್ಲಿದೆ ಇದು ನೀವು ವಿಶಿಷ್ಟವಾದ Linux ಸಿಸ್ಟಂನಲ್ಲಿ ಬರೆಯುವ ಎಲ್ಲಾ ಪ್ರಮಾಣಿತ C ಅಥವಾ C ಪ್ರೋಗ್ರಾಂಗಳೊಂದಿಗೆ ಲಿಂಕ್ ಮಾಡಲಾಗಿದೆ ಈಗ ಆಂತರಿಕವಾಗಿ ptmalloc2 ಆಪರೇಟಿಂಗ್ ಸಿಸ್ಟಮ್ನಿಂದ ಮೆಮೊರಿಯನ್ನು ಪಡೆಯಲು ಆ ಸಿಸ್ಟಮ್ ಕರೆಗಳನ್ನು ಬಳಸುತ್ತದೆ ಆದ್ದರಿಂದ ಸಿಸ್ಟಮ್ ಕರೆಗಳನ್ನು brk ಮತ್ತು mmap ಎಂದು ಕರೆಯಲಾಗುತ್ತದೆ ಆದ್ದರಿಂದ brk ಅಥವಾ mmap ಅನ್ನು ಆಹ್ವಾನಿಸಿದಾಗ ಅದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಕಾರ್ಯಗತಗೊಳಿಸಲು ಕಾರಣವಾಗುತ್ತದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ಗಳು ಒಂದು ಭಾಗವನ್ನು ನಿಯೋಜಿಸುತ್ತದೆ ನಿರ್ದಿಷ್ಟ ಪ್ರಕ್ರಿಯೆಗಾಗಿ ಮೆಮೊರಿಯ ಉದಾಹರಣೆಗೆ ನೀವು C ಪ್ರೋಗ್ರಾಂ ಅನ್ನು ಬರೆದರೆ ಮತ್ತು ಮೊದಲ ಬಾರಿಗೆ ನೀವು ಆ C ಪ್ರೋಗ್ರಾಂನೊಂದಿಗೆ malloc ಕರೆಯನ್ನು ಆಂತರಿಕವಾಗಿ ಆಹ್ವಾನಿಸಿದರೆ malloc ಏನು ಮಾಡಲಿದೆ ಎಂದರೆ ಅದು brk ಸಿಸ್ಟಮ್ ಕರೆಯನ್ನು ಆಹ್ವಾನಿಸುತ್ತದೆ ಆದ್ದರಿಂದ brk ಸಿಸ್ಟಮ್ ಕರೆ ಕಾರ್ಯಗತಗೊಳಿಸಿದಾಗ ಕರ್ನಲ್ ನಿರ್ದಿಷ್ಟ ಪ್ರಕ್ರಿಯೆಗೆ 132 ಕಿಲೋಬೈಟ್ಗಳ ಗಾತ್ರದ ಮೆಮೊರಿಯ ಭಾಗವನ್ನು ನಿಯೋಜಿಸುತ್ತದೆ ಆದ್ದರಿಂದ 132 ಕಿಲೋಬೈಟ್ಗಳನ್ನು ptmalloc2 ಅದರ ರಾಶಿ ಜಾಗಕ್ಕಾಗಿ ಬಳಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರದೇಶದಲ್ಲಿ ನೀವು ಅರೆನಾ ಎಂದು ಕರೆಯಲ್ಪಡುವ ವಿಭಿನ್ನ ಘಟಕಗಳನ್ನು ಹೊಂದಿರುವಿರಿ ನಂತರ ಒಳಗೆ ಕಣದಲ್ಲಿ ನೀವು ರಾಶಿಗಳನ್ನು ಹೊಂದಿದ್ದೀರಿ ಮತ್ತು ರಾಶಿಯೊಳಗೆ ನೀವು ನೆನಪಿನ ತುಣುಕುಗಳನ್ನು ಹೊಂದಿದ್ದೀರಿ ಆದ್ದರಿಂದ ನಿಮ್ಮ ಪ್ರೋಗ್ರಾಂ ಮೊದಲ ಬಾರಿಗೆ malloc ಅನ್ನು ಆಂತರಿಕವಾಗಿ ಆಹ್ವಾನಿಸಿದಾಗ ptmalloc2 brk ನ brk ಸಿಸ್ಟಮ್ ಕರೆಯನ್ನು ಆಹ್ವಾನಿಸಬಹುದು ಆದ್ದರಿಂದ brk ಅನ್ನು ಕಾರ್ಯಗತಗೊಳಿಸಿದಾಗ ಅದು ನಿಜವಾಗಿಯೂ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ ಅನ್ನು ಕಾರ್ಯಗತಗೊಳಿಸಲು ಕಾರಣವಾಗುತ್ತದೆ ಮತ್ತು brk ಹಿಂತಿರುಗಿದಾಗ ನಿರ್ದಿಷ್ಟ ಪ್ರಕ್ರಿಯೆಗೆ OS 132 ಕಿಲೋಬೈಟ್ ಮೆಮೊರಿಯನ್ನು ನಿಯೋಜಿಸುತ್ತದೆ ptmalloc ಕೋಡ್ ನಂತರ ಆ 132 ಕಿಲೋಬೈಟ್ಗಳ ಮೆಮೊರಿಯನ್ನು ನಿರ್ವಹಿಸಲು ಅಲ್ಗಾರಿದಮ್ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಮೆಮೊರಿಯನ್ನು ಅನೇಕ ವಿಭಿನ್ನ ಘಟಕಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ದೊಡ್ಡ ಘಟಕವನ್ನು ಅರೆನಾ ಎಂದು ಕರೆಯಲಾಗುತ್ತದೆ ಅರೆನಾವನ್ನು ನಂತರ ರಾಶಿಗಳಾಗಿ ವಿಭಜಿಸಲಾಗುತ್ತದೆ ಮತ್ತು ನಂತರ ಅನೇಕ ಭಾಗಗಳಿವೆ ಆದ್ದರಿಂದ ಮೆಮೊರಿ ಚಂಕ್ಗಳು ರಾಶಿಯೊಳಗೆ ಇರುತ್ತವೆ ಈಗ ಅರೆನಾವನ್ನು ಹೇಗೆ ಬಳಸಲಾಗುತ್ತದೆ ಎಂಬುದರ ಉದಾಹರಣೆಯ ಮೊದಲ ನೋಟವನ್ನು ನೋಡೋಣ ಆದ್ದರಿಂದ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ನೋಡೋಣ ಆದ್ದರಿಂದ ನೀವು ನೋಡುವಂತೆ ಇದು ಥ್ರೆಡ್ಗಳನ್ನು ಬಳಸುವ ಸರಳ ಪ್ರೋಗ್ರಾಂ ಆಗಿದೆ ಆದ್ದರಿಂದ ನಾವು ಇಲ್ಲಿ ಒಂದು ಹೇಳಿಕೆಯನ್ನು ಹೊಂದಿದ್ದೇವೆ ಅಲ್ಲಿ ನೀವು ಸಾವಿರ ಬೈಟ್ಗಳನ್ನು ನಿಯೋಜಿಸಿ ಮತ್ತು ನಂತರ ವಿಳಾಸವನ್ನು ಹಿಂತಿರುಗಿಸಿ ನಂತರ ನೀವು ರಚಿಸುವ ಈ ನಿರ್ದಿಷ್ಟ ಹೇಳಿಕೆಯಲ್ಲಿ ಆ ವಿಳಾಸವನ್ನು ನೀವು ಮುಕ್ತಗೊಳಿಸುತ್ತೀರಿ pthread ಲೈಬ್ರರಿಯನ್ನು ಬಳಸಿ ಮತ್ತು pthread create ಕಾರ್ಯವನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಈ ಕಾರ್ಯವು ನಂತರ ಇಲ್ಲಿ ಇರುವ ಈ ಥ್ರೆಡ್ನಿಂದ ಕಾರ್ಯಗತಗೊಳಿಸಲು ಪ್ರಾರಂಭಿಸುವ ಥ್ರೆಡ್ ಅನ್ನು ರಚಿಸುತ್ತದೆ ಆದ್ದರಿಂದ pthread create ನ ಈ ಆಹ್ವಾನದ ಕೊನೆಯಲ್ಲಿ ನಾವು ಒಂದೇ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಮುಖ್ಯ ಥ್ರೆಡ್ ಮತ್ತು ಥ್ರೆಡ್ಫಂಕ್ ಥ್ರೆಡ್ 2 ಥ್ರೆಡ್ಗಳನ್ನು ಹೊಂದಿದೆ ಅದರ ಕಾರ್ಯಗತಗೊಳಿಸುವಿಕೆಯನ್ನು ಮುಂದುವರಿಸುವ ಮೊದಲು ಥ್ರೆಡ್ ಫಂಕ್ ಪೂರ್ಣಗೊಳ್ಳಲು ಮುಖ್ಯ ಥ್ರೆಡ್ ಕಾಯುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಈಗ ನಾವು pthread join ಅನ್ನು ಆಹ್ವಾನಿಸುತ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಚೈಲ್ಡ್ ಥ್ರೆಡ್ ಅಥವಾ ಥ್ರೆಡ್ಫಂಕ್ ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸುವವರೆಗೆ pthread join ಮುಖ್ಯ ಥ್ರೆಡ್ ಅನ್ನು ನಿರ್ಬಂಧಿಸುತ್ತದೆ ಮತ್ತು ನಂತರ ಕಾರ್ಯವು ಹಿಂತಿರುಗುತ್ತದೆ ಈಗ ನಾವು ರಚಿಸಿದ ಥ್ರೆಡ್ನಲ್ಲಿ ನಾವು ಇನ್ನೊಂದು ಸಾವಿರ ಬೈಟ್ಗಳನ್ನು ನಿಯೋಜಿಸುತ್ತೇವೆ ಮತ್ತು ಆ ನಿರ್ದಿಷ್ಟ ಸಾವಿರ ಬೈಟ್ಗಳನ್ನು ಮುಕ್ತಗೊಳಿಸುತ್ತೇವೆ ಈಗ ನಾವು ರಾಶಿಗೆ ಏನಾಗುತ್ತದೆ ಎಂದು ನೋಡುತ್ತೇವೆ ಮತ್ತು ನಾವು ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತೇವೆ ಪ್ರೋಗ್ರಾಂ ಪ್ರಾರಂಭವಾದ ತಕ್ಷಣ ರಾಶಿಯ ಗಾತ್ರವು ಆರಂಭದಲ್ಲಿ 0 ಆಗಿದೆ ಎಂದು ನೀವು ತಿಳಿದುಕೊಳ್ಳುವುದು ಆಶ್ಚರ್ಯಕರವಾಗಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ಪ್ರೋಗ್ರಾಂ ಸಂಪೂರ್ಣವಾಗಿ ಯಾವುದೇ ಹೀಪ್ ವಿಭಾಗದೊಂದಿಗೆ ಪ್ರಾರಂಭವಾಗುತ್ತದೆ ಈಗ ಈ ನಿರ್ದಿಷ್ಟ ಹೇಳಿಕೆಯಲ್ಲಿ malloc ಮೊದಲು ಕಾರ್ಯಗತಗೊಳಿಸಿದಾಗ ಅದು ptmalloc ಕೋಡ್ಗೆ ಕಾರಣವಾಗುತ್ತದೆ ಅದನ್ನು ನಾವು ಕಾರ್ಯಗತಗೊಳಿಸಲು ಮಾತನಾಡುತ್ತಿದ್ದೇವೆ ಈಗ ಈ ನಿರ್ದಿಷ್ಟ ಪ್ರೋಗ್ರಾಂನ 1 ನೇ ಮ್ಯಾಲೋಕ್ ಅನ್ನು ಒಳಗೊಂಡಿರುವ ಈ ನಿರ್ದಿಷ್ಟ ಹೇಳಿಕೆಯನ್ನು ಕಾರ್ಯಗತಗೊಳಿಸಿದಾಗ ಅದು ಅವರ ptmalloc ಲೈಬ್ರರಿಯಲ್ಲಿರುವ malloc ಕಾರ್ಯವನ್ನು ಆಹ್ವಾನಿಸಲು ಕಾರಣವಾಗುತ್ತದೆ ಈಗ ptmalloc ಹೀಪ್ ಸೆಗ್ಮೆಂಟ್ 0 ಎಂದು ನಿರ್ಧರಿಸುತ್ತದೆ ಮತ್ತು ನಂತರ ಅದು brk ಸಿಸ್ಟಮ್ ಕರೆಯನ್ನು ಆಹ್ವಾನಿಸುತ್ತದೆ ನಾವು ನೋಡಿದಂತೆ brk ಸಿಸ್ಟಮ್ ಕರೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ಆಹ್ವಾನಿಸುತ್ತದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಈ ನಿರ್ದಿಷ್ಟ ಪ್ರಕ್ರಿಯೆಗೆ 132 ಕಿಲೋಬೈಟ್ಗಳ ಭಾಗವನ್ನು ನಿಯೋಜಿಸುತ್ತದೆ ಈಗ ptmalloc 132 ಕಿಲೋಬೈಟ್ಗಳನ್ನು ಪಡೆಯುತ್ತದೆ ಅದು ಅದನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ ಈಗ ಒಂದು ಭಾಗವು ಸರಿಸುಮಾರು ಸಾವಿರ ಬೈಟ್ಗಳು ಮತ್ತು ಇದು ಈಗ ಒಂದು ಭಾಗವು ಸರಿಸುಮಾರು ಸಾವಿರ ಬೈಟ್ಗಳು ಮತ್ತು ಈ ಭಾಗಕ್ಕೆ ಪಾಯಿಂಟರ್ ಅನ್ನು ಮ್ಯಾಲೋಕ್ ಬರೆದದ್ದು ಮತ್ತು ವಿಳಾಸಕ್ಕಾಗಿ ನಿಯೋಜಿಸಲಾಗಿದೆ ಆದ್ದರಿಂದ ಉಳಿದ ಭಾಗವು ಉಚಿತ ಭಾಗವಾಗಿದೆ ಈಗ ಮುಖ್ಯ ಥ್ರೆಡ್ನಿಂದ ಪ್ರತಿ ನಂತರದ malloc ಮೆಮೊರಿಯ ಈ ನಿರ್ದಿಷ್ಟ ಉಚಿತ ಭಾಗವನ್ನು ಬಳಸಿಕೊಳ್ಳುತ್ತದೆ ಮತ್ತು ಆದ್ದರಿಂದ malloc ಗೆ ನಂತರದ ಸ್ಥಳಗಳು ಮೆಮೊರಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಅನ್ನು ವಿನಂತಿಸುವುದಿಲ್ಲ ಆದ್ದರಿಂದ ಆಪರೇಟಿಂಗ್ ಸಿಸ್ಟಮ್ ಒದಗಿಸಿದ 132 ಕಿಲೋಬೈಟ್ಗಳ ಈ ದೊಡ್ಡ ಪ್ರದೇಶವನ್ನು ಮುಖ್ಯ ಥ್ರೆಡ್ನಲ್ಲಿನ ಎಲ್ಲಾ ನಂತರದ ಮಾಲೋಕ್ಗಳು ಸಂಪೂರ್ಣ 132 ಕಿಲೋಬೈಟ್ಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವವರೆಗೆ ಬಳಸುತ್ತಾರೆ ಈಗ ಈ ಸಂಪೂರ್ಣ 132 ಕಿಲೋಬೈಟ್ಗಳ ಮೆಮೊರಿಯನ್ನು ಮುಖ್ಯ ಥ್ರೆಡ್ನಿಂದ ಸಂಪೂರ್ಣವಾಗಿ ಬಳಸಿದಾಗ ನಂತರದ malloc ಆಪರೇಟಿಂಗ್ ಸಿಸ್ಟಂ ಅನ್ನು ಮತ್ತೆ ಆಹ್ವಾನಿಸುತ್ತದೆ ಮತ್ತು ನಂತರ 132 ಕಿಲೋಬೈಟ್ಗಳ ಹೊಸ ಭಾಗವನ್ನು ಪಡೆಯುತ್ತದೆ ಆದ್ದರಿಂದ ಈ ರೀತಿಯಾಗಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿದ್ದಾಗ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ನೋಡುತ್ತೀರಿ ನಿರ್ದಿಷ್ಟ ವಿನಂತಿಯನ್ನು ಪೂರೈಸಲು ರಾಶಿ ವಿಭಾಗದಲ್ಲಿ ಯಾವುದೇ ಸ್ಥಳಾವಕಾಶವಿಲ್ಲ ಆದ್ದರಿಂದ ನೀವು ಇಲ್ಲಿ ನೋಡುವುದು ನಿರ್ದಿಷ್ಟ ಪ್ರಕ್ರಿಯೆಯ ಮೆಮೊರಿ ನಕ್ಷೆಯಾಗಿದೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಫೈಲ್ ಅನ್ನು ನಿಜವಾಗಿ ಕ್ಯಾಟ್ ಮಾಡಿದರೆ ಯಾವುದೇ Linux ಆಧಾರಿತ ಸಿಸ್ಟಮ್ ಅದರ procPID processmaps ಇದು ನಿರ್ದಿಷ್ಟ ಪ್ರಕ್ರಿಯೆಗಾಗಿ ನಿಮಗೆ ಸಂಪೂರ್ಣ ವರ್ಚುವಲ್ ವಿಳಾಸ ಜಾಗವನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಈ 1897 ಪ್ರಕ್ರಿಯೆಯ PID ಮತ್ತು ಆದ್ದರಿಂದ proc 1897 maps ಆ ನಿರ್ದಿಷ್ಟ ಪ್ರಕ್ರಿಯೆಗಾಗಿ ನಿಮಗೆ ವರ್ಚುವಲ್ ವಿಳಾಸ ಸ್ಥಳವನ್ನು ನೀಡುತ್ತದೆ ಈಗ ಈ ನಿರ್ದಿಷ್ಟ ಹಂತದಲ್ಲಿ ಮರಣದಂಡನೆಯು ಕೇವಲ malloc ಅನ್ನು ಪೂರ್ಣಗೊಳಿಸಿದಾಗ ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವುದು ಈ ನಿರ್ದಿಷ್ಟ malloc ನಂತರ ಹೊಸ ವಿಭಾಗವು ಪ್ರೋಗ್ರಾಂನಲ್ಲಿ ಹಂಚಿಕೆಯಾಗುತ್ತದೆ ಆದ್ದರಿಂದ ಈ ವಿಭಾಗವು ರಾಶಿಯಾಗಿದೆ ವಿಭಾಗವು 602000 ರಿಂದ 623000 ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ನೀವು ವಾಸ್ತವವಾಗಿ ಈ 2 ಅನ್ನು ಕಳೆಯಬಹುದಾದರೆ ಈ ನಿರ್ದಿಷ್ಟ ವಿಭಾಗದ ಗಾತ್ರವು 132 ಕಿಲೋಬೈಟ್ಗಳು ಎಂದು ನೀವು ನೋಡುತ್ತೀರಿ ಈ ವಿಭಾಗಕ್ಕೆ ನೀವು ಬರೆಯುವ ಅನುಮತಿಯನ್ನು ಓದಿದ್ದೀರಿ ಎಂಬುದನ್ನು ಗಮನಿಸಿ ಅಂದರೆ ನೀವು ನಿರ್ದಿಷ್ಟ ವಿಭಾಗದಿಂದ ಡೇಟಾವನ್ನು ಓದಬಹುದು ಅಥವಾ ನಿರ್ದಿಷ್ಟ ವಿಭಾಗಕ್ಕೆ ಡೇಟಾವನ್ನು ಬರೆಯಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಸಾಮಾನ್ಯ ಡೇಟಾ ವಿಭಾಗವಾಗಿದೆ ಕೋಡ್ ಆ ವಿಭಾಗದಲ್ಲಿ ಇರುವಂತಿಲ್ಲ ಏಕೆಂದರೆ ಅದು ಕಾರ್ಯಗತಗೊಳಿಸಬಹುದಾದ ವಿಭಾಗವಲ್ಲ ಈಗ ಇತರ ಪ್ರೋಗ್ರಾಂ ಮುಂದೆ ಆ ನಿರ್ದಿಷ್ಟ ವಿಳಾಸದೊಂದಿಗೆ ಉಚಿತ ಕಾರ್ಯವನ್ನು ಆಹ್ವಾನಿಸಿದಾಗ ನಾವು ನಕ್ಷೆಗಳಿಂದ ಗಮನಿಸುವುದೇನೆಂದರೆ ರಾಶಿ ವಿಭಾಗವು ಇನ್ನೂ ಇರುತ್ತದೆ ಮುಂದೆ ನಾವು ಆ ನಿರ್ದಿಷ್ಟ ವಿಳಾಸವನ್ನು ಮುಕ್ತಗೊಳಿಸುತ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಈ ಸಾವಿರ ಬೈಟ್ಗಳನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಮತ್ತು ಮೆಮೊರಿ ನಕ್ಷೆಗಳಿಂದ ನೀವು ನೋಡುವುದು ಆ ನಿರ್ದಿಷ್ಟ ವಿಳಾಸವನ್ನು ಮುಕ್ತಗೊಳಿಸಿದ ನಂತರವೂ ರಾಶಿಯು ಒಂದೇ ಆಗಿರುತ್ತದೆ ಈ ನಿರ್ದಿಷ್ಟ ಕ್ಷಣದಲ್ಲಿ ಈ ಪ್ರೋಗ್ರಾಂನಿಂದ ರಾಶಿಯನ್ನು ಬಳಸಲಾಗುತ್ತಿಲ್ಲವಾದರೂ ಇದರ ಅರ್ಥವೇನೆಂದರೆ ಈ ನಿರ್ದಿಷ್ಟ ಸಮಯದ ನಂತರ ಪ್ರೋಗ್ರಾಂನಿಂದ ರಾಶಿಯನ್ನು ಬಳಸಲಾಗುತ್ತಿಲ್ಲವಾದರೂ ರಾಶಿ ವಿಭಾಗವು ನಿರ್ದಿಷ್ಟ ಪ್ರೋಗ್ರಾಂನ ವರ್ಚುವಲ್ ವಿಳಾಸ ಜಾಗದಲ್ಲಿ ಇನ್ನೂ ಪ್ರಸ್ತುತವಾಗಿದೆ ಮುಂದೆ ನೀವು ನಿಜವಾಗಿಯೂ ಥ್ರೆಡ್ ಅನ್ನು ರಚಿಸಿದಾಗ ಏನಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಮಗೆ ತಿಳಿದಿರುವಂತೆ ಮತ್ತು ನೀವು pthread create ಅನ್ನು ಆಹ್ವಾನಿಸಿದರೆ ಅದು ಇಲ್ಲಿ ಇರುವ ಹೊಸ ಥ್ರೆಡ್ ಅನ್ನು ರಚಿಸುವಲ್ಲಿ ಕಾರಣವಾಗುತ್ತದೆ ಈಗ ಈ ಚೈಲ್ಡ್ ಥ್ರೆಡ್ನಲ್ಲಿ ನಾವು ಇನ್ನೊಂದು ಸಾವಿರ ಬೈಟ್ಗಳನ್ನು malloc ಮಾಡುತ್ತೇವೆ ಈಗ ನೀವು ಈ ಸಾವಿರ ಬೈಟ್ಗಳನ್ನು ಮ್ಯಾಲೊಕ್ ಮಾಡಿದಾಗ ptmalloc ನಲ್ಲಿ ಏನಾಗುತ್ತದೆ ಎಂದರೆ ಅದು ಹೊಸ ಮೆಮೊರಿಯ ಭಾಗವನ್ನು ನಿಯೋಜಿಸಲು ಕಾರಣವಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಥ್ರೆಡ್ನಲ್ಲಿ ಆ ಥ್ರೆಡ್ನಲ್ಲಿ malloc ಗೆ 1 ನೇ ಆವಾಹನೆಯು ಮತ್ತೊಮ್ಮೆ ಆಹ್ವಾನಿಸುತ್ತದೆ mmap ಸಿಸ್ಟಮ್ ಕರೆ ಮತ್ತು ಇನ್ನೊಂದು 132 ಕಿಲೋಬೈಟ್ಗಳನ್ನು ಪಡೆದುಕೊಳ್ಳಿ ಆದ್ದರಿಂದ ಕಾರ್ಯಕ್ರಮದ ಮುಖ್ಯ ಥ್ರೆಡ್ನಿಂದ ನಿಗದಿಪಡಿಸಲಾದ 132 ಕಿಲೋಬೈಟ್ಗಳ ಈ ಸಂಪೂರ್ಣ ಪ್ರದೇಶವನ್ನು ಮುಖ್ಯ ಅರೇನಾ ಎಂದು ಕರೆಯಲಾಗುತ್ತದೆ ಈಗ ಈ ಮುಖ್ಯ ಕಣವನ್ನು ವಿವಿಧ ಉಪ ರಾಶಿಗಳಾಗಿ ವಿಭಜಿಸಲಾಗಿದೆ ಮತ್ತು ಕಾರ್ಯಕ್ರಮದ ಮುಖ್ಯ ಥ್ರೆಡ್ನಿಂದ ವಿವಿಧ ಮ್ಯಾಲೋಕ್ ಆಹ್ವಾನಗಳನ್ನು ಪೂರೈಸಲು ಬಳಸಲಾಗುತ್ತದೆ ಈಗ ನಾವು pthread create ಅನ್ನು ಆಹ್ವಾನಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಮಗೆ ತಿಳಿದಿರುವಂತೆ pthread create ಒಂದು ಥ್ರೆಡ್ ಕಾರ್ಯವನ್ನು ರಚಿಸುತ್ತದೆ ಮತ್ತು ಹೊಸ ಥ್ರೆಡ್ ಈ ನಿರ್ದಿಷ್ಟ ಕಾರ್ಯವನ್ನು ಚಿತ್ರೀಕರಿಸಲು ಪ್ರಾರಂಭಿಸಬಹುದು ಆದ್ದರಿಂದ ಈ ಕಾರ್ಯದಲ್ಲಿ ನಾವು ಮತ್ತೆ malloc ಅನ್ನು ಆಹ್ವಾನಿಸುತ್ತೇವೆ ಮತ್ತು ಇನ್ನೊಂದು ಸಾವಿರ ಬೈಟ್ಗಳನ್ನು ವಿನಂತಿಸುತ್ತೇವೆ ಈ ಸಾವಿರ ಬೈಟ್ಗಳಿಗೆ ಪಾಯಿಂಟರ್ ಅನ್ನು ನಂತರ ಈ ಸ್ಥಳೀಯ ಪಾಯಿಂಟರ್ ವಿಳಾಸದಲ್ಲಿ ಸಂಗ್ರಹಿಸಲಾಗುತ್ತದೆ ಈ ಥ್ರೆಡ್ನಿಂದ malloc ಅನ್ನು 1 ನೇ ಬಾರಿಗೆ ಆಹ್ವಾನಿಸಿದಾಗ ಏನಾಗುತ್ತದೆ ಎಂದರೆ ptmalloc ಕೋಡ್ ಇದು ಹೊಸ ಥ್ರೆಡ್ ಎಂದು ನಿರ್ಧರಿಸುತ್ತದೆ ಮತ್ತು ಆ ಥ್ರೆಡ್ನಿಂದ malloc ಗೆ 1 ನೇ ಆಹ್ವಾನವಾಗಿದೆ ಮತ್ತು ಆದ್ದರಿಂದ ಇದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಮತ್ತೊಂದು 132 ಅನ್ನು ನೀಡಲು ವಿನಂತಿಸುತ್ತದೆ ಕಿಲೋಬೈಟ್ ಮೆಮೊರಿ ಆದ್ದರಿಂದ ಥ್ರೆಡ್ಫಂಕ್ ಎಂದು ಕರೆಯಲ್ಪಡುವ ಥ್ರೆಡ್ ಅನ್ನು ಪ್ರಾರಂಭಿಸುವ pthread create ಕಾರ್ಯವನ್ನು ಬಳಸಿಕೊಂಡು ನಾವು ನಿಜವಾಗಿಯೂ ಥ್ರೆಡ್ ಅನ್ನು ರಚಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಥ್ರೆಡ್ಫಂಕ್ ಈ ನಿರ್ದಿಷ್ಟ ಕಾರ್ಯದಿಂದ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಈಗ ನಾವು ಥ್ರೆಡ್ ಫಂಕ್ಷನ್ನಲ್ಲಿರುವ ಈ ನಿರ್ದಿಷ್ಟ ಕಾರ್ಯದಲ್ಲಿ malloc ಅನ್ನು ಆಹ್ವಾನಿಸಿದಾಗ ಏನಾಗುತ್ತದೆ ಎಂದರೆ ptmalloc ಹೊಸ ಥ್ರೆಡ್ನಿಂದ 1st malloc ವಿನಂತಿಯನ್ನು ನಿರ್ಧರಿಸುತ್ತದೆ ಮತ್ತು ಆದ್ದರಿಂದ ಇದು ಇತರ ಮೆಮೊರಿಯ ಭಾಗಕ್ಕಾಗಿ ಆಪರೇಟಿಂಗ್ ಸಿಸ್ಟಮ್ ಅನ್ನು ವಿನಂತಿಸುತ್ತದೆ ಆಪರೇಟಿಂಗ್ ಸಿಸ್ಟಂ ಆ ನಿರ್ದಿಷ್ಟ ಥ್ರೆಡ್ಗೆ ಮತ್ತೊಂದು 132 ಕಿಲೋಬೈಟ್ಗಳನ್ನು ನಿಯೋಜಿಸುತ್ತದೆ ಆದ್ದರಿಂದ ಈ ಥ್ರೆಡ್ ಕಾರ್ಯದಲ್ಲಿ ಪ್ರತಿ malloc ಮತ್ತು ಉಚಿತವು ಈ ಹೊಸದಾಗಿ ನಿಯೋಜಿಸಲಾದ ಪ್ರದೇಶವನ್ನು ಸರಿಯಾಗಿ ಬಳಸುತ್ತದೆ ಆದ್ದರಿಂದ ಈ ಪ್ರದೇಶವನ್ನು ಅರೇನಾವಾಗಿಯೂ ನಿರ್ವಹಿಸಲಾಗುತ್ತದೆ ಈಗ ನಾವು ಈ ನಿರ್ದಿಷ್ಟ ಪ್ರಕ್ರಿಯೆಗಾಗಿ ವರ್ಚುವಲ್ ವಿಳಾಸ ನಕ್ಷೆಯನ್ನು ನೋಡುತ್ತೇವೆ ಈ malloc ಅನ್ನು ಆಹ್ವಾನಿಸಿದಾಗ ಹೊಸ ವಿಭಾಗವನ್ನು ರಚಿಸಲಾಗಿದೆ ಎಂದು ನಾವು ನೋಡುತ್ತೇವೆ ವಿಭಾಗವು 7ffff ಯಿಂದ ಪ್ರಾರಂಭವಾಗುತ್ತದೆ ನಂತರ 7 ಸೊನ್ನೆಗಳಿಂದ 7 ffff0021000 ಆದ್ದರಿಂದ ನೀವು ಗಮನಿಸಿ ಈ ನಿರ್ದಿಷ್ಟ ಪ್ರದೇಶವು 132 ಕಿಲೋಬೈಟ್ಗಳನ್ನು ಹೊಂದಿದೆ ಆದ್ದರಿಂದ ಈ ನಿರ್ದಿಷ್ಟ ಥ್ರೆಡ್ನಿಂದ ರಚಿಸಲಾದ ಪ್ರತಿಯೊಂದು ಮ್ಯಾಲೋಕ್ಗಳು ಈ ವಿಭಾಗವನ್ನು ಅದರ ಹಂಚಿಕೆಗಾಗಿ ಬಳಸುತ್ತವೆ ಮತ್ತೊಂದೆಡೆ ಮುಖ್ಯ ಥ್ರೆಡ್ನಿಂದ ಆಹ್ವಾನಿಸಲಾದ ಪ್ರತಿಯೊಂದು ಮ್ಯಾಲೋಕ್ ಈ ವಿಭಾಗವನ್ನು ಅದರ ಹಂಚಿಕೆಗಾಗಿ ಬಳಸುತ್ತದೆ ಆದ್ದರಿಂದ ಈ ಹಂಚಿಕೆಯು ನೀವು ಮುಖ್ಯ ಅಖಾಡವನ್ನು ಹೊಂದಿರುವಲ್ಲಿ ಮತ್ತು ಹೊಸದಾಗಿ ರಚಿಸಲಾದ ಈ ವಿಭಾಗವು ಥ್ರೆಡ್ ಅರೇನಾದ ಥ್ರೆಡ್ಗಾಗಿ ನಾವು ಅರೇನಾವನ್ನು ಹೊಂದಿದ್ದೇವೆ ಆದ್ದರಿಂದ ಈ ರೀತಿಯಲ್ಲಿ ನಾವು ನೋಡುವುದು ಒಂದು ನಿರ್ದಿಷ್ಟ ಪ್ರೋಗ್ರಾಂನಲ್ಲಿ ನಾವು ರಚಿಸುವ ಪ್ರತಿಯೊಂದು ಥ್ರೆಡ್ ಪ್ರತ್ಯೇಕ ವಿಭಾಗವನ್ನು ಪಡೆಯುವ ಸಾಧ್ಯತೆಯಿದೆ ಈಗ ನಾವು ಈ ರಾಶಿಯ ಸ್ಮರಣೆಯ ಸಂಪೂರ್ಣ ರಚನೆಯನ್ನು ನೋಡೋಣ ಆದ್ದರಿಂದ ರಾಶಿ ಸ್ಮರಣೆಯಲ್ಲಿನ ಮುಖ್ಯ ಅಂಶಗಳಲ್ಲಿ ಒಂದು ಅರೇನಾ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಮುಖ್ಯ ಥ್ರೆಡ್ ಬಳಸುವ ಅರೇನಾವನ್ನು ಒಳಗೊಂಡಿರುವ ಮುಖ್ಯ ಕ್ಷೇತ್ರವನ್ನು ಹೊಂದಿದ್ದೇವೆ ಪ್ರೋಗ್ರಾಂ ಮತ್ತು ಪ್ರಕ್ರಿಯೆಯು ಆಹ್ವಾನಿಸುವ ಪ್ರತಿ ಥ್ರೆಡ್ಗೆ ಅನುಗುಣವಾಗಿ ನೀವು ವಿವಿಧ ಥ್ರೆಡ್ ಅರೆನಾಗಳನ್ನು ಹೊಂದಬಹುದು ಆದ್ದರಿಂದ ಈಗ ಒಂದು ಪ್ರಕ್ರಿಯೆಯಲ್ಲಿ ನಾವು ಪ್ರಸ್ತುತ ಇರುವ ಬಹು ಅರೇನಾವನ್ನು ಹೊಂದಬಹುದು ಈಗ ನೀವು ptmalloc2 ಕೋಡ್ ಅನ್ನು ನೋಡಿದರೆ ಅರೆನಾಗಳನ್ನು ನಿರ್ವಹಿಸಲು malloc state ಎಂದು ಕರೆಯಲ್ಪಡುವ ರಚನೆಯನ್ನು ನೀವು ನೋಡುತ್ತೀರಿ ಈಗ ಪ್ರತಿಯೊಂದು ರಂಗವು ಅನೇಕ ರಾಶಿಗಳನ್ನು ಹೊಂದಿರಬಹುದು ಆದ್ದರಿಂದ ನೀವು ptmalloc ಕೋಡ್ನಲ್ಲಿ ಮತ್ತು malloc state ಎಂಬ ರಚನೆಯನ್ನು ನೋಡಿದರೆ ನಿರ್ದಿಷ್ಟ ರಾಶಿಗೆ ಪಾಯಿಂಟರ್ ಆಗಿರುವ heap info ನ ಇನ್ಸ್ಟಾಂಟಿಯೇಶನ್ ಇದೆ ಎಂದು ನೀವು ನೋಡುತ್ತೀರಿ ರಾಶಿಯಲ್ಲಿನ ಮುಖ್ಯ ಅಂಶವೆಂದರೆ ಕಣ ಎಂದು ನಮಗೆ ತಿಳಿದಿರುವುದರಿಂದ ರಾಶಿಯನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಸಂಪೂರ್ಣ ರಚನೆಯನ್ನು ಈಗ ನೋಡೋಣ ಒಂದು ಪ್ರೋಗ್ರಾಂ ಪ್ರಸ್ತುತ ಇರುವ ಒಂದು ಅಥವಾ ಹೆಚ್ಚಿನ ಅರೆನಾಗಳನ್ನು ಹೊಂದಿರಬಹುದು ಈಗ ಪ್ರತಿ ಅರೆನಾ 132 ಕಿಲೋಬೈಟ್ಗಳಷ್ಟಿದೆ ಮತ್ತು ಈ ಅರೆನಾಗಳನ್ನು ಆಪರೇಟಿಂಗ್ ಸಿಸ್ಟಮ್ಗೆ ಆಹ್ವಾನಿಸುವ ಮೂಲಕ ರಚಿಸಲಾಗಿದೆ ಈಗ ಮುಂದೆ ಏನಾಗುತ್ತದೆ ಎಂದರೆ ಪ್ರತಿಯೊಂದು ರಂಗವು ಬಹು ರಾಶಿಗಳನ್ನು ಹೊಂದಿರಬಹುದು ಈ ಪ್ರತಿಯೊಂದು ರಾಶಿಗಳು ಬಹುಶಃ ಅಕ್ಕಪಕ್ಕದಲ್ಲಿರಬಹುದು ಮತ್ತು ನೀವು ptmalloc2 ಕೋಡ್ ಅನ್ನು ನೋಡಿದರೆ ಪ್ರಸ್ತುತ 2 ರಚನೆಗಳಿವೆ ಎಂದು ನೀವು ನೋಡುತ್ತೀರಿ malloc state ರಚನೆಯು ಅರೇನಾವನ್ನು ನಿರ್ವಹಿಸಲು ಮೂಲಭೂತವಾಗಿ ಬಳಸಲಾಗುತ್ತದೆ ಆದ್ದರಿಂದ ಇದನ್ನು ನಾನು ಹೊಂದಿದ್ದ ಅಂತ್ಯ ಎಂದೂ ಕರೆಯಲಾಗುತ್ತದೆ ಮತ್ತು ಇದು ಮೆಮೊರಿಯಲ್ಲಿದೆ ಮತ್ತು ಅರೇನಾವನ್ನು ನಿರ್ವಹಿಸಲು ವಿವಿಧ ಮೆಟಾ ಡೇಟಾ ಮತ್ತು ಇತರ ಮಾಹಿತಿಯನ್ನು ಒಳಗೊಂಡಿದೆ ಅಂತೆಯೇ ನೀವು ptmalloc2 ಕೋಡ್ ಅನ್ನು ನೋಡಿದರೆ ನೀವು heap info ಎಂದು ಕರೆಯಲ್ಪಡುವ ಮತ್ತೊಂದು ರಚನೆಯನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ಮೆಟಾ ಡೇಟಾದಂತೆ ಇರುವ ಈ ನಿರ್ದಿಷ್ಟ ರಚನೆಯನ್ನು ಅರೆನಾದೊಂದಿಗೆ ನಿರ್ದಿಷ್ಟ ರಾಶಿಗಳನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಈಗ ಪ್ರತಿಯೊಂದು ರಾಶಿಯು ಬಹು ಮೆಮೊರಿ ಚಂಕ್ಗಳನ್ನು ಹೊಂದಬಹುದು ಆದ್ದರಿಂದ ಈ ಭಾಗಗಳನ್ನು ಹಂಚಬಹುದು ಅಥವಾ ಹಂಚಿಕೆ ಮಾಡದೇ ಇರಬಹುದು ಇದನ್ನು ಉಚಿತ ಚಂಕ್ ಎಂದೂ ಕರೆಯಲಾಗುತ್ತದೆ ಮತ್ತು ಕೊನೆಯ ಉಳಿದ ಭಾಗಕ್ಕಾಗಿ ನೀವು ಟಾಪ್ ಚಂಕ್ ಎಂದು ಕರೆಯಲ್ಪಡುವದನ್ನು ಸಹ ಹೊಂದಬಹುದು ಈಗ ನಾವು ಈ ಟಾಪ್ ಚಂಕ್ ಯಾವುದು ಮತ್ತು ಕೊನೆಯ ಉಳಿದ ಭಾಗ ಯಾವುದು ಎಂದು ನೋಡೋಣ ಆದರೆ ಈ ನಿರ್ದಿಷ್ಟ ಸಮಯದಲ್ಲಿ ಈ ಹೀಪ್ ಮೆಮೊರಿಯನ್ನು ನಿರ್ವಹಿಸುವ ರಚನೆಯನ್ನು malloc chunk ಎಂದು ಕರೆಯಲಾಗುತ್ತದೆ ಎಂಬುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಆದ್ದರಿಂದ ನೀವು ನೋಡಬಹುದು ptmalloc2 ಕೋಡ್ ಮತ್ತು ಈ malloc chunk ಅನ್ನು ಪತ್ತೆ ಮಾಡಿ ಮತ್ತು ನಿರ್ದಿಷ್ಟ ಮೆಮೊರಿ ಚಂಕ್ ಅನ್ನು ನಿರ್ವಹಿಸಲು ಬಳಸಲಾಗುವ ಎಲ್ಲಾ ನಮೂದುಗಳನ್ನು ನೋಡಿ ಆದ್ದರಿಂದ ಈ ನಿರ್ದಿಷ್ಟ ಸ್ಲೈಡ್ ptmalloc ರಾಶಿಯ ಸಂಪೂರ್ಣ ರಚನೆಯನ್ನು ತೋರಿಸುತ್ತದೆ ಈ ನಿರ್ದಿಷ್ಟ ಪ್ರವೇಶವು ಇಲ್ಲಿ ಮುಖ್ಯ ಕಣವಾಗಿದೆ ಆದ್ದರಿಂದ ಇದನ್ನು struct malloc state ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ಈ ನಿರ್ದಿಷ್ಟ ರಚನೆಯೊಳಗೆ ಸಿಸ್ಟಮ್ ಮ್ಯಾಪ್ ಎಂದು ಕರೆಯಲ್ಪಡುವ ನಮೂದು ಇದೆ ಅದು ಮುಖ್ಯ ರಾಶಿಗೆ ಪಾಯಿಂಟರ್ ಆಗಿದೆ ಆದ್ದರಿಂದ ಈಗ ಮುಖ್ಯ ರಾಶಿಯನ್ನು ವಾಸ್ತವವಾಗಿ ಇಲ್ಲಿ ನಿಗದಿಪಡಿಸಲಾಗಿದೆ ಅದು ಸರಿಸುಮಾರು 132 ಕಿಲೋಬೈಟ್ಗಳಿಗಿಂತ ಸ್ವಲ್ಪ ಕಡಿಮೆಯಾಗಿದೆ ಮತ್ತು ನಾವು ಟಾಪ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಅದು ಸೂಚಿಸುತ್ತದೆ ರಾಶಿಯಲ್ಲಿ ಇರುವ ಕೊನೆಯ ಬ್ಲಾಕ್ ಆದ್ದರಿಂದ ಈ ಟಾಪ್ ಪಾಯಿಂಟರ್ ಅನ್ನು ಈ ರಾಶಿ ಸಂಪೂರ್ಣವಾಗಿ ತುಂಬಿದಾಗ ನಿರ್ಧರಿಸಲು ಬಳಸಬಹುದು ಈಗ ರಚಿಸಲಾದ ಪ್ರತಿಯೊಂದು ರಂಗವು ಸಹ ಅರೇನಾ ರಚನೆಯನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಮತ್ತೊಂದು ಅರೇನಾವನ್ನು ಪ್ರದರ್ಶಿಸಿದ್ದೇವೆ ಆದ್ದರಿಂದ ಇದು ಡೈನಾಮಿಕ್ ಅರೇನಾ ಎಂದೂ ಕರೆಯಲ್ಪಡುವ ಥ್ರೆಡ್ ಅರೇನಾವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಥ್ರೆಡ್ ಅರೇನಾದಲ್ಲಿ ನಾವು ಮತ್ತೊಮ್ಮೆ ಸ್ಟ್ರಕ್ ಮಾಡಿದ malloc state ಅನ್ನು ಹೊಂದಿದ್ದೇವೆ ಅದು ಮೂಲಭೂತವಾಗಿ ಒಳಗೊಂಡಿದೆ ಈ ಅಖಾಡಕ್ಕಾಗಿ ಮೆಟಾ ಡೇಟಾ ಇದೀಗ ರಚಿಸಲಾಗಿದೆ ಆದ್ದರಿಂದ ನಿರ್ದಿಷ್ಟ ಪ್ರಕ್ರಿಯೆಯ ಮುಖ್ಯ ಅಖಾಡದ ಜೊತೆಗೆ ಅನೇಕ ಥ್ರೆಡ್ ಅರೆನಾಗಳನ್ನು ಸಹ ಹೊಂದಬಹುದು ಆದ್ದರಿಂದ ಇಲ್ಲಿ ನಾವು ನಿಜವಾಗಿ 2 ಥ್ರೆಡ್ ಅರೆನಾಗಳನ್ನು ನೀಲಿ ಬಣ್ಣದಲ್ಲಿ ಮತ್ತು ಇನ್ನೊಂದು ಹಳದಿ ಎಂದು ತೋರಿಸಿದ್ದೇವೆ ಆದ್ದರಿಂದ ಪ್ರತಿ ಥ್ರೆಡ್ ಅರೇನಾವನ್ನು ಆ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ಥ್ರೆಡ್ಗೆ ಹಂಚಲಾಗುತ್ತದೆ ಆದ್ದರಿಂದ ಥ್ರೆಡ್ ಅರೇನಾವನ್ನು ಡೈನಾಮಿಕ್ ಅರೇನಾ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ನಾವು ಮೊದಲು ನೋಡಿದಂತೆ ಪ್ರತಿ ಥ್ರೆಡ್ ಅರೆನಾ ಬಹು ರಾಶಿಗಳನ್ನು ಹೊಂದಿರುತ್ತದೆ ಆದ್ದರಿಂದ ಈ ರಾಶಿಗಳು ಲಿಂಕ್ ಮಾಡಿದ ಪಟ್ಟಿಯಿಂದ ಒಟ್ಟಿಗೆ ಲಿಂಕ್ ಆಗುತ್ತವೆ ಆದ್ದರಿಂದ ಈ ಪ್ರತಿಯೊಂದು ಥ್ರೆಡ್ ಅರೇನಾಗಳಲ್ಲಿ ನಾವು ಮತ್ತೊಮ್ಮೆ ಸ್ಟ್ರಕ್ ಮಾಡಿದ malloc state ಅನ್ನು ಹೊಂದಿದ್ದೇವೆ ಅದು ಮ್ಯಾನೇಜ್ಮೆಂಟ್ ಬ್ಲಾಕ್ ಆಗಿದ್ದು ಅದು ಈ ಕಣದಲ್ಲಿರುವ ಪ್ರತಿಯೊಂದು ರಾಶಿಗೆ ಅನುಗುಣವಾಗಿ ಈ ನಿರ್ದಿಷ್ಟ ಅರೇನಾದ ಮೆಟಾ ಡೇಟಾವನ್ನು ಒಳಗೊಂಡಿರುವ ಮ್ಯಾನೇಜ್ಮೆಂಟ್ ಬ್ಲಾಕ್ ಅನ್ನು ನಾವು ಹೊಂದಿದ್ದೇವೆ ಅದು ಅದಕ್ಕೆ ಸಂಬಂಧಿಸಿದ ಮೆಟಾ ಡೇಟಾವನ್ನು ಒಳಗೊಂಡಿರುತ್ತದೆ ರಾಶಿ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯು ನೀಲಿ ಬಣ್ಣದಲ್ಲಿ ಇರುವ ರಾಶಿಗೆ ಅನುಗುಣವಾದ 3 ರಾಶಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 3 ರಾಶಿ ಮಾಹಿತಿ ರಚನೆಗಳನ್ನು ಹೊಂದಿದ್ದೇವೆ ಇದು 1 ನೇ ಒಂದು ಇದು 2 ನೇ ಮತ್ತು ಇದು 3 ನೇ ಒಂದಾಗಿದೆ ಈ ಎಲ್ಲಾ ರಾಶಿಗಳನ್ನು ಲಿಂಕ್ ಪಟ್ಟಿಯಲ್ಲಿ ಒಟ್ಟಿಗೆ ಜೋಡಿಸಲಾಗಿದೆ ಮತ್ತು ಲಿಂಕ್ ಪಟ್ಟಿಯ ಮುಖ್ಯಸ್ಥರು ಈ ನಿರ್ದಿಷ್ಟ ಪ್ರದೇಶವಾಗಿದೆ ಈಗ ಈ ಅಖಾಡ ಈ ನೀಲಿ ಅಖಾಡ ಮತ್ತು ಹಳದಿ ಅಖಾಡದಂತಹ ಎಲ್ಲಾ ವಿವಿಧ ರಂಗಗಳನ್ನು ಲಿಂಕ್ ಪಟ್ಟಿಯಿಂದ ಒಟ್ಟಿಗೆ ಜೋಡಿಸಲಾಗಿದೆ ಆದ್ದರಿಂದ ನೀವು ಈ ಎಲ್ಲದರಿಂದ ಒಂದು ನಿರ್ದಿಷ್ಟ ಪ್ರಕ್ರಿಯೆಯ ಸಂಪೂರ್ಣ ರಾಶಿ ವಿಭಾಗ ಅದು ಅಲ್ಲ ಎಂದು ತೀರ್ಮಾನಿಸಬಹುದು ಅಗತ್ಯವಾಗಿ ಒಂದು ಪಕ್ಕದ ವಿಭಾಗ ಮತ್ತೊಂದೆಡೆ ರಾಶಿ ವಿಭಾಗವು ವಾಸ್ತವವಾಗಿ ಲಿಂಕ್ ಪಟ್ಟಿಯಿಂದ ಸಂಪರ್ಕಿಸಲಾದ ವಿವಿಧ ಸಣ್ಣ ವಿಭಾಗಗಳನ್ನು ಒಳಗೊಂಡಿದೆ ಈ ಚಿಕ್ಕ ವಿಭಾಗಗಳು ಅರೇನಾಗಳನ್ನು ಒಳಗೊಂಡಿರುತ್ತವೆ ಮತ್ತು ಪ್ರತಿ ರಂಗವು ರಾಶಿಗಳನ್ನು ಒಳಗೊಂಡಿರುತ್ತದೆ ಮತ್ತು ಇವೆಲ್ಲವನ್ನೂ ನಂತರ ಬಹು ಲಿಂಕ್ ಪಟ್ಟಿಯಿಂದ ಒಟ್ಟಿಗೆ ಜೋಡಿಸಲಾಗುತ್ತದೆ ಈಗ ಈ ಎಲ್ಲಾ ಪಟ್ಟಿಯ ಮುಖ್ಯಸ್ಥರು ಮುಖ್ಯ ಕ್ಷೇತ್ರವಾಗಿದೆ ರಾಶಿಯಲ್ಲಿನ ಅರೆನಾಗಳ ಬಗ್ಗೆ ಹೆಚ್ಚಿನ ಮಾಹಿತಿಯು ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಗರಿಷ್ಠ ಸಂಖ್ಯೆಯ ಅರೆನಾಗಳನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ 32 ಬಿಟ್ ವ್ಯವಸ್ಥೆಯಲ್ಲಿ ಇರುವ ಗರಿಷ್ಠ ಸಂಖ್ಯೆಯ ಅರೆನಾಗಳು ಆ ವ್ಯವಸ್ಥೆಯಲ್ಲಿ ಇರುವ ಕೋರ್ಗಳ ಸಂಖ್ಯೆಯ 2 ಪಟ್ಟು ಹೆಚ್ಚು ಆದ್ದರಿಂದ ಇವು ಕೋರ್ಗಳು ಆ ವ್ಯವಸ್ಥೆಯಲ್ಲಿ ಇರುವ ಪ್ರೊಸೆಸರ್ ಕೋರ್ಗಳಾಗಿವೆ 64 ಬಿಟ್ ಸಿಸ್ಟಮ್ನಲ್ಲಿ ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಇರುವ ಗರಿಷ್ಠ ಸಂಖ್ಯೆಯ ಅರೆನಾಗಳು ಕೋರ್ಗಳ ಸಂಖ್ಯೆಗಿಂತ 8 ಪಟ್ಟು ಹೆಚ್ಚು ಉದಾಹರಣೆಗೆ ನಾನು 32 ಬಿಟ್ ಸಿಸ್ಟಮ್ನಲ್ಲಿ 32 ಬಿಟ್ ಪ್ರೋಗ್ರಾಂ ಅನ್ನು ಚಲಾಯಿಸುತ್ತಿದ್ದರೆ ಮತ್ತು ಪ್ರಸ್ತುತ ಇರುವ ಕೋರ್ಗಳ ಸಂಖ್ಯೆ 4 ಆಗಿರುತ್ತದೆ ನಾನು ಹೆಚ್ಚೆಂದರೆ 8 ವಿಭಿನ್ನ ರಂಗಗಳನ್ನು ಹೊಂದಬಹುದೆಂದು ಸೂಚಿಸುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಾನು ಈ ಪ್ರೋಗ್ರಾಂನಲ್ಲಿ 7 ಎಳೆಗಳನ್ನು ಫೋರ್ಕ್ ಮಾಡಿದರೆ ಪ್ರೋಗ್ರಾಂನ ಮುಖ್ಯ ಥ್ರೆಡ್ ಸೇರಿದಂತೆ ಪ್ರತಿಯೊಂದು ಥ್ರೆಡ್ ವಿಭಿನ್ನ ರಂಗವನ್ನು ಪಡೆಯುತ್ತದೆ ಈಗ ನಾನು ನಿರ್ದಿಷ್ಟ ಪ್ರೋಗ್ರಾಂನಲ್ಲಿ ಥ್ರೆಡ್ಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ನೀವು ಒಂದೇ ಅರೇನಾವನ್ನು ಹಂಚಿಕೊಳ್ಳುವ ಬಹು ಎಳೆಗಳನ್ನು ಹೊಂದಿರುತ್ತೀರಿ ಎಂದರ್ಥ ಆದ್ದರಿಂದ ಥ್ರೆಡ್ಗಳ ಸಂಖ್ಯೆಯನ್ನು 7 ಜೊತೆಗೆ ಮುಖ್ಯ ಥ್ರೆಡ್ಗೆ ನಿರ್ಬಂಧಿಸಿದಾಗ ಉತ್ತಮ ದಕ್ಷತೆ ಮತ್ತು ವೇಗವಾದ ಮ್ಯಾಲೋಕ್ ಮತ್ತು ಉಚಿತಗಳನ್ನು ಪಡೆಯಲಾಗುತ್ತದೆ ಆದ್ದರಿಂದ 8 ಈಗ ಒಮ್ಮೆ ನೀವು 8 ಮೀರಿದ ಥ್ರೆಡ್ಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಅರೆನಾಗಳ ಹಂಚಿಕೆ ಇರುವುದರಿಂದ ಅದು ಮ್ಯಾಲೋಕ್ ಮತ್ತು ಫ್ರೀಸ್ಗಳ ಸ್ವಲ್ಪ ನಿಧಾನಗತಿಗೆ ಕಾರಣವಾಗಬಹುದು ಒಂದೇ ಅರೇನಾವನ್ನು 2 ಅಥವಾ ಹೆಚ್ಚಿನ ಥ್ರೆಡ್ಗಳಿಂದ ಹಂಚಿಕೊಂಡಾಗ ನಿರ್ದಿಷ್ಟ ರಂಗವನ್ನು ಬಳಸುವ ವಿವಾದದಿಂದಾಗಿ ಈ ನಿಧಾನಗತಿಯು ಉಂಟಾಗುತ್ತದೆ ನಿರ್ದಿಷ್ಟ ಅರೇನಾವನ್ನು ಬಳಸಲು ಥ್ರೆಡ್ಗಳ ನಡುವೆ ಸಿಂಕ್ರೊನೈಸೇಶನ್ ಇರುವುದನ್ನು ptmalloc ಕೋಡ್ ಖಚಿತಪಡಿಸುತ್ತದೆ ಆದ್ದರಿಂದ ವಿವಿಧ ಲಾಕ್ ಮತ್ತು ಅನ್ಲಾಕಿಂಗ್ ಕಾರ್ಯವಿಧಾನಗಳು ನಿರ್ದಿಷ್ಟ ರಂಗದ ಸ್ಥಿತಿಯು ಯಾವಾಗಲೂ ಸ್ಥಿರವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ptmalloc2 ನಲ್ಲಿ ಅಳವಡಿಸಲಾಗಿದೆ ಆದ್ದರಿಂದ ಒಂದು ಥ್ರೆಡ್ ಮ್ಯಾಲೋಕ್ ಅನ್ನು ಬಳಸಲು ಪ್ರಯತ್ನಿಸುತ್ತಿರುವಾಗ ಮತ್ತು ಇತರ ಥ್ರೆಡ್ನಿಂದ ಹಂಚಿಕೊಂಡಿರುವ ಕಣದಲ್ಲಿ ಮ್ಯಾಲೋಕ್ ಬೀಳುತ್ತದೆ ಎಂದು ಖಚಿತಪಡಿಸುತ್ತದೆ ನಂತರ ಲಾಕಿಂಗ್ ಯಾಂತ್ರಿಕತೆ ಇರುತ್ತದೆ ಸಿಂಕ್ರೊನೈಸೇಶನ್ ಖಚಿತಪಡಿಸಿಕೊಳ್ಳಲು ಆದ್ದರಿಂದ ನಾವು ಹಿಂದಿನ ಸ್ಲೈಡ್ನಲ್ಲಿ ಯೋಚಿಸಬೇಕಾದ ಸಂಗತಿಯೆಂದರೆ ಪ್ರತಿಯೊಂದು ಪ್ರಕ್ರಿಯೆಯು ಗರಿಷ್ಠ ಸಂಖ್ಯೆಯ ಅಖಾಡಗಳನ್ನು ಹೊಂದಿದೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಈಗ ಇಲ್ಲಿ ಯೋಚಿಸಬೇಕಾದ ಪ್ರಶ್ನೆಯೆಂದರೆ ರಂಗಗಳ ಸಂಖ್ಯೆಯಲ್ಲಿ ಅಂತಹ ನಿರ್ಬಂಧ ಏಕೆ ನಾವು ಅನಿಯಮಿತ ಸಂಖ್ಯೆಯ ಅರೇನಾಗಳನ್ನು ಹೊಂದಿದ್ದರೆ ಏನಾಗುತ್ತದೆ ಅಂದರೆ ನೀವು ರಚಿಸುವ ಪ್ರತಿಯೊಂದು ಥ್ರೆಡ್ ತನ್ನದೇ ಆದ ಅರೆನಾವನ್ನು ಪಡೆದರೆ ಏನಾಗುತ್ತದೆ ಮುಂದೆ ನಾವು ಕಣದಲ್ಲಿ ಇರುವ ರಾಶಿಗಳ ಬಗ್ಗೆ ಮಾತನಾಡುತ್ತೇವೆ ರಾಶಿಯಲ್ಲಿರುವ ಮೆಮೊರಿಯನ್ನು ವಿಭಿನ್ನ ಗಾತ್ರದ ಮೆಮೊರಿ ಭಾಗಗಳಾಗಿ ವಿಭಜಿಸಲಾಗುತ್ತದೆ ಮತ್ತು ಈ ಭಾಗಗಳನ್ನು ನಾವು ಮ್ಯಾಲೋಕ್ ಮತ್ತು ಉಚಿತವನ್ನು ಆಹ್ವಾನಿಸಿದಾಗ ವಾಸ್ತವವಾಗಿ ಬಳಸಲಾಗುತ್ತದೆ ಆದ್ದರಿಂದ ತುಂಡುಗಳು 2 ಪ್ರಕಾರಗಳಾಗಿವೆ ಹಂಚಿಕೆಯಾದ ಭಾಗಗಳು ಮತ್ತು ಇನ್ನೊಂದನ್ನು ಉಚಿತ ಭಾಗಗಳು ಎಂದು ಕರೆಯಲಾಗುತ್ತದೆ ಈಗ ಉಚಿತ ಭಾಗಗಳನ್ನು ವಾಸ್ತವವಾಗಿ ಲಿಂಕ್ ಮಾಡಿದ ಪಟ್ಟಿಯಲ್ಲಿ ಸಂಗ್ರಹಿಸಲಾಗಿದೆ ಈಗ ನಾವು ಪ್ರತಿ ಬಾರಿ malloc ಮಾಡುವಾಗ ನಾವು 1000 ಬೈಟ್ಗಳ malloc ಮಾಡುತ್ತೇವೆ ಎಂದು ಹೇಳೋಣ ಏನಾಗುತ್ತದೆ ಎಂದರೆ ptmalloc ಅದನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ಅದು ಅನುಗುಣವಾದ ಅರೆನಾವನ್ನು ಕಂಡುಹಿಡಿಯುತ್ತದೆ ಮತ್ತು ನಂತರ ಅದು ನಿರ್ಧರಿಸುತ್ತದೆ ಅನುಗುಣವಾದ ರಾಶಿ ಮತ್ತು ನಂತರ ರಾಶಿಯೊಳಗೆ ಅದು 1000 ಬೈಟ್ಗಳ ವಿನಂತಿಯನ್ನು ಪೂರೈಸುವ ಮೆಮೊರಿ ಚಂಕ್ ಅನ್ನು ಕಂಡುಕೊಳ್ಳುತ್ತದೆ ಅಂತಹ ಒಂದು ಭಾಗವು ಕಂಡುಬಂದಾಗ ಅದು ನಿಮ್ಮ ಪ್ರಕ್ರಿಯೆಗೆ ಆ ಭಾಗವನ್ನು ನಿಯೋಜಿಸುತ್ತದೆ ಆದ್ದರಿಂದ ಈ ಹಂಚಿಕೆ ಮತ್ತು ಉಚಿತ ಭಾಗಗಳನ್ನು ನಿಜವಾಗಿ ಹೇಗೆ ಆಯೋಜಿಸಲಾಗಿದೆ ಎಂಬುದನ್ನು ನಾವು ಈಗ ನೋಡೋಣ ಹೊಸ malloc ಉದಾಹರಣೆಗೆ 1000 ಬೈಟ್ಗಳು ಮತ್ತು ಈ ಭಾಗವು ಈ ರೀತಿಯಾಗಿ ಕಾಣುತ್ತದೆ ಆದ್ದರಿಂದ ನಿರ್ದಿಷ್ಟ ಪ್ರೋಗ್ರಾಂಗೆ ಹಿಂತಿರುಗುವ ಬಿಂದುವನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಈ ಸ್ಥಳಕ್ಕೆ ಪಾಯಿಂಟರ್ ಆಗಿದೆ ಈಗ ಈ ಸ್ಥಳದ ಮೊದಲು ಮೆಟಾ ಡೇಟಾ ಎಂದು ಕರೆಯಲ್ಪಡುವ ಕೆಲವು ಮಾಹಿತಿಗಳಿವೆ ಈ ಮೆಟಾ ಡೇಟಾವು ನೀವು ಚಾಲನೆ ಮಾಡುತ್ತಿರುವ ಸಿಸ್ಟಮ್ ಅನ್ನು ಅವಲಂಬಿಸಿ 8 ಅಥವಾ 16 ಬೈಟ್ಗಳಾಗಿರಬಹುದು ಆದ್ದರಿಂದ ಈ ಮೆಟಾ ಡೇಟಾವು ಈ ನಿಯೋಜಿಸಲಾದ ಭಾಗದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಇದು ಇಲ್ಲಿ ಇರುವ ಚಂಕ್ ಗಾತ್ರವನ್ನು ಹೊಂದಿದೆ ಮತ್ತು ನಂತರ ಅದು 3 ಫ್ಲ್ಯಾಗ್ಗಳನ್ನು N M ಮತ್ತು P ಫ್ಲ್ಯಾಗ್ಗಳನ್ನು ಹೊಂದಿದೆ ಈ ನಿರ್ದಿಷ್ಟ ಹಂತದಲ್ಲಿ ಕೊನೆಗೊಳ್ಳುವ ಹಿಂದಿನ ಚಂಕ್ ಅನ್ನು ನಾವು ಬಳಸಿದ್ದೇವೆಯೇ ಅಥವಾ ಬಳಸಿದ್ದೇವೆಯೇ ಎಂದು ನಿರ್ಧರಿಸಲು P ಫ್ಲ್ಯಾಗ್ ಅನ್ನು ಬಳಸಲಾಗುತ್ತದೆ ಈಗ P 0 ಗೆ ಸಮನಾಗಿದ್ದರೆ ಇದರ ವಿಷಯಗಳು ಹಿಂದಿನ ಭಾಗದ ಗಾತ್ರವಾಗಿರುತ್ತದೆ ಇದರ ಜೊತೆಗೆ ನಾವು 2 ಅನ್ನು ಹೊಂದಿದ್ದೇವೆ ಇತರ ಪ್ಲಾಗ್ಸ್ N ಪ್ಲಾಗ್ ಮತ್ತು M ಪ್ಲಾಗ್ ಆದ್ದರಿಂದ ಈ 2 ಪ್ಲಾಗ್ಗಳು ನಮಗೆ ಬಹಳ ಮುಖ್ಯವಲ್ಲ ಎಂ ಫ್ಲ್ಯಾಗ್ ಸೆಟ್ ಅನ್ನು ಎಂಮ್ಯಾಪ್ ಸಿಸ್ಟಂ ಕರೆಯನ್ನು ಬಳಸಿಕೊಂಡು ಪಡೆದಿದ್ದರೆ ಎನ್ ಫ್ಲ್ಯಾಗ್ ಮೂಲಕ ಚಂಕ್ ಅನ್ನು ಥ್ರೆಡ್ ಅರೇನಾಗೆ ಹೊಂದಿಸಲಾಗಿದೆ ಮೆಮೊರಿ ಹಂಚಿಕೆಯ ದೃಷ್ಟಿಕೋನದಿಂದ ನೀವು 8 ಬೈಟ್ಗಳನ್ನು ನಿಯೋಜಿಸಿದಾಗ 8 ಬೈಟ್ಗಳು ಇಲ್ಲಿಂದ ಪ್ರಾರಂಭವಾಗುತ್ತದೆ ಮತ್ತು ಇಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಇದರ ಜೊತೆಗೆ ಇನ್ನೂ ಕೆಲವು ಮೆಟಾ ಡೇಟಾ ಬೈಟ್ಗಳು ಹಂಚಿಕೆಯಾಗುತ್ತವೆ ಎಂದು ಅರ್ಥ ಆದ್ದರಿಂದ ವಿಶಿಷ್ಟವಾದ 32 ಬಿಟ್ ವ್ಯವಸ್ಥೆಯಲ್ಲಿ ನೀವು 8 ಹೆಚ್ಚು ಬೈಟ್ಗಳನ್ನು ಹಂಚಲಾಗುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ 8 ಬೈಟ್ಗಳ ಮ್ಯಾಲೋಕ್ಗೆ ಆಂತರಿಕವಾಗಿ ptmalloc ವಾಸ್ತವವಾಗಿ 16 ಬೈಟ್ಗಳನ್ನು ನಿಯೋಜಿಸುತ್ತದೆ 8 ಬಳಕೆದಾರರ ನಿಜವಾದ ಡೇಟಾ ಮತ್ತು ಮೆಟಾ ಡೇಟಾ ಗೆ 8 ಅಧಿಕ ಬೈಟ್ಗಳಿಗೆ ಈಗ ನೀವು ಉಚಿತ ಕರೆಯನ್ನು ಬಳಸಿಕೊಂಡು ಮೆಮೊರಿಯ ಭಾಗವನ್ನು ಮುಕ್ತಗೊಳಿಸಿದಾಗ ಮತ್ತು ವಿಳಾಸವನ್ನು ನೀಡಿದಾಗ malloc ವಾಸ್ತವವಾಗಿ ಆ ಹಂಚಿಕೆಯ ಭಾಗವನ್ನು ಉಚಿತ ಭಾಗಕ್ಕೆ ಪರಿವರ್ತಿಸುತ್ತದೆ ಈಗ ಉಚಿತ ಭಾಗವು ಈ ರೀತಿ ಕಾಣುವ ರಚನೆಯನ್ನು ಹೊಂದಿದೆ ಆದ್ದರಿಂದ ಈ ರಚನೆಯಲ್ಲಿ ಮುಖ್ಯವಾದದ್ದು ಈ 2 ನಮೂದುಗಳು ಫಾರ್ವರ್ಡ್ ಎಂಟ್ರಿ ಮತ್ತು ಬ್ಯಾಕ್ ಎಂಟ್ರಿ ಆದ್ದರಿಂದ ಮೂಲಭೂತವಾಗಿ ಉಚಿತ ಏನು ಮಾಡುತ್ತಿದೆ ಎಂದರೆ ಅದು ಈ ನಿರ್ದಿಷ್ಟ ಉಚಿತ ಭಾಗವನ್ನು ಲಿಂಕ್ ಪಟ್ಟಿಗೆ ಸೇರಿಸಬಹುದು ಆದ್ದರಿಂದ ಈ ಲಿಂಕ್ ಪಟ್ಟಿಯು ಒಂದೇ ಲಿಂಕ್ ಪಟ್ಟಿ ಅಥವಾ ಎರಡು ಲಿಂಕ್ ಪಟ್ಟಿಯಾಗಿರಬಹುದು ಮತ್ತು ಈ ಫಾರ್ವರ್ಡ್ ಮತ್ತು ಬ್ಯಾಕ್ ಪಾಯಿಂಟರ್ಗಳನ್ನು ರಾಶಿಯಲ್ಲಿರುವ ಹಿಂದಿನ ಮತ್ತು ಮುಂದಿನ ಉಚಿತ ಭಾಗಕ್ಕೆ ಸೂಚಿಸಲು ಬಳಸಲಾಗುತ್ತದೆ ಆದ್ದರಿಂದ ಇದು ನಿಜವಾಗಿ ಹೇಗೆ ಕಾಣುತ್ತದೆ ಈ ಸಂಪೂರ್ಣ ವಿಷಯವು ರಾಶಿ ಎಂದು ಹೇಳೋಣ ಮತ್ತು ರಾಶಿಯೊಳಗೆ ನೀವು ವಿವಿಧ ತುಂಡುಗಳನ್ನು ಹೊಂದಿದ್ದೀರಿ ಕಿತ್ತಳೆ ಬಣ್ಣವು ನಿಯೋಜಿಸಲಾದ ಭಾಗಗಳನ್ನು ತೋರಿಸುತ್ತದೆ ಮತ್ತು ನೀಲಿ ಬಣ್ಣವು ಉಚಿತ ಭಾಗಗಳನ್ನು ತೋರಿಸುತ್ತದೆ ಈಗ ಇಲ್ಲಿ ಈ ರೀತಿಯ ಸಾಲುಗಳು ಮತ್ತು ಈ ಸಾಲುಗಳು ಪ್ರಸ್ತುತ ಇರುವ ವಿವಿಧ ಮೆಟಾ ಡೇಟಾಗೆ ಪ್ರತ್ಯೇಕವಾಗಿರುತ್ತವೆ ಉಚಿತ ಭಾಗಗಳನ್ನು ಸಂಗ್ರಹಿಸಲು ಬಳಸುವ ಲಿಂಕ್ ಪಟ್ಟಿ ನಮಗೆ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಇಲ್ಲಿ ನಾವು aw ಲಿಂಕ್ ಪಟ್ಟಿಯನ್ನು ತೋರಿಸಿದ್ದೇವೆ ಈ ಅನುಗುಣವಾದ ಹೀಪ್ ಮೆಮೊರಿಯಲ್ಲಿ ಇರುವ ಎಲ್ಲಾ ಉಚಿತ ಭಾಗಗಳಿಗೆ ಲಿಂಕ್ ಮಾಡಲಾಗಿದೆ ಈಗ ಒಂದು malloc ಅಲ್ಲಿ ವಿನಂತಿಸಿದಾಗ ಮೊದಲು ಏನಾಗುತ್ತದೆ ಎಂದರೆ ptmalloc ಕೋಡ್ ಈ ನಿರ್ದಿಷ್ಟ ಲಿಂಕ್ ಪಟ್ಟಿಯ ಮೂಲಕ ಹಾದುಹೋಗುತ್ತದೆ ಮತ್ತು ಇದು malloc ಗಾಗಿ ವಿನಂತಿಯನ್ನು ಪೂರೈಸಲು ಉಚಿತ ಮೆಮೊರಿಯ ಭಾಗವಿದೆಯೇ ಎಂದು ನಿರ್ಧರಿಸುತ್ತದೆ ಅಂತಹ ಭಾಗವು ಕಂಡುಬಂದರೆ ಈ ಲಿಂಕ್ ಪಟ್ಟಿಯಿಂದ ನಿರ್ದಿಷ್ಟ ಡೇಟಾವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಅದನ್ನು ಆ ಮೆಮೊರಿಗೆ ಹಂಚಲಾಗುತ್ತದೆ ಆದ್ದರಿಂದ ನೀವು ಮ್ಯಾಲೋಕ್ ಮಾಡಿದಾಗಲೆಲ್ಲಾ ಅದನ್ನು ಮಾಡಲಾಗುತ್ತದೆ ಎಂದು ನೀವು ನೋಡುತ್ತೀರಿ ಇನ್ನೊಂದು ಕಡೆ ಉಚಿತ ಮೆಮೊರಿಯ ಒಂದು ಭಾಗವು ಹಂಚಿಕೆಯಾಗುವ ಸಾಧ್ಯತೆಯಿದೆ ಒಂದು ಉಚಿತ ಸಂಭವಿಸಿದಾಗ ಹಂಚಿಕೆಯಾದ ಭಾಗಗಳಲ್ಲಿ ಒಂದನ್ನು ಮುಕ್ತಗೊಳಿಸಲಾಗುತ್ತದೆ ಮತ್ತು ಲಿಂಕ್ ಪಟ್ಟಿಗೆ ಸೇರಿಸಲಾಗುತ್ತದೆ ಈ ವಿಧಾನದ ಸಮಸ್ಯೆ ಏನೆಂದರೆ ಲಿಂಕ್ ಪಟ್ಟಿಯು ತುಂಬಾ ದೊಡ್ಡದಾಗಿರಬಹುದು ಮತ್ತು ಆದ್ದರಿಂದ ಹಂಚಿಕೆ ಮಾಡಲು ಸೂಕ್ತವಾದ ಭಾಗವನ್ನು ಕಂಡುಹಿಡಿಯಲು malloc ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು 1000 ಬೈಟ್ಗಳ malloc ಅನ್ನು ಮಾಡಿದ್ದೇವೆ ಎಂದು ಹೇಳೋಣ ನಂತರ ಈ ಲಿಂಕ್ ಪಟ್ಟಿಯು malloc ಕನಿಷ್ಠ 1000 ಬೈಟ್ಗಳ ಒಂದು ಉಚಿತ ಚಂಕ್ ಅನ್ನು ಕಂಡುಕೊಳ್ಳುವವರೆಗೆ ಪ್ರಯಾಣಿಸಬೇಕು ಮತ್ತು ಇದು ಬಹಳ ಸಮಯ ತೆಗೆದುಕೊಳ್ಳಬಹುದು ಮತ್ತು ಆದ್ದರಿಂದ ptmalloc ನಲ್ಲಿ ಇದು ನಿಜವಾಗಿ ಏನು ಮಾಡಲ್ಪಟ್ಟಿದೆ ಎಂದರೆ ನಾವು ಕೇವಲ ಒಂದು ಲಿಂಕ್ ಪಟ್ಟಿಯನ್ನು ನಿರ್ವಹಿಸುವುದಿಲ್ಲ ಆದರೆ ನಾವು ವಿವಿಧ ರೀತಿಯ ಶಾಯಿ ಪಟ್ಟಿಯನ್ನು ನಿರ್ವಹಿಸುತ್ತೇವೆ ಆದ್ದರಿಂದ ನಾವು ಇದನ್ನು ಬಿನ್ನಿಂಗ್ ಎಂದು ಕರೆಯುತ್ತೇವೆ ಆದ್ದರಿಂದ ptmalloc ಕೋಡ್ನಲ್ಲಿ ವಾಸ್ತವವಾಗಿ ನೀವು ವಿವಿಧ ರೀತಿಯ ತೊಟ್ಟಿಗಳನ್ನು ಹೊಂದಿದ್ದೀರಿ ಮತ್ತು ಪ್ರತಿ ಬಿನ್ ವಿಭಿನ್ನ ಗಾತ್ರದ ತುಂಡುಗಳನ್ನು ನಿಯೋಜಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಇಲ್ಲಿ ನಾವು 16 ಬೈಟ್ಗಳ ತುಂಡುಗಳ ಲಿಂಕ್ ಪಟ್ಟಿಯನ್ನು ಹೊಂದಿದ್ದೇವೆ ಮತ್ತೊಂದೆಡೆ ನಾವು 577 ರಿಂದ 640 ಬೈಟ್ಗಳನ್ನು ಒಳಗೊಂಡಿರುವ ಭಾಗಗಳ ಲಿಂಕ್ ಪಟ್ಟಿಯನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮ್ಯಾಲೋಕ್ ಅನ್ನು ಆಹ್ವಾನಿಸಿದಾಗ ಅದು ನೇರವಾಗಿ ನಿರ್ದಿಷ್ಟ ಲಿಂಕ್ ಪಟ್ಟಿಗೆ ಹೋಗಬಹುದು ಮತ್ತು ಸೂಕ್ತವಾದ ಉಚಿತ ಭಾಗವನ್ನು ಆಯ್ಕೆ ಮಾಡಬಹುದು ಮತ್ತು ಅದನ್ನು ನಿಯೋಜಿಸಬಹುದು ನಿರ್ದಿಷ್ಟ ಉಚಿತ ಭಾಗವು ಹೆಚ್ಚು ವೇಗವಾಗಿ ptmalloc2 ನಲ್ಲಿ ವಿವಿಧ ರೀತಿಯ ತೊಟ್ಟಿಗಳನ್ನು ಬಳಸಲಾಗುತ್ತದೆ ಮುಖ್ಯವಾಗಿ ವೇಗದ ತೊಟ್ಟಿಗಳು ವಿಂಗಡಿಸದ ತೊಟ್ಟಿಗಳು ಸಣ್ಣ ತೊಟ್ಟಿಗಳು ದೊಡ್ಡ ತೊಟ್ಟಿಗಳು ಆದ್ದರಿಂದ ಇದರ ಜೊತೆಗೆ ನಾವು ಮೇಲಿನ ಭಾಗ ಮತ್ತು ಕೊನೆಯ ಶೇಷ ಚಂಕ್ ಎಂದು ಕರೆಯುತ್ತೇವೆ ಈಗ ಈ ಪ್ರತಿಯೊಂದು ವಿಭಿನ್ನ ಬಿನ್ಗಳನ್ನು ವಿಭಿನ್ನ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ ಆದ್ದರಿಂದ ನಿರ್ದಿಷ್ಟ ಮೆಮೊರಿಯನ್ನು ಸೂಟ್ ಮಾಡಲು ಮತ್ತು ಉತ್ತಮವಾಗಿ ನಿರ್ವಹಿಸಲು ಉದಾಹರಣೆಗೆ ಫಾಸ್ಟ್ ಬಿನ್ಗಳು ಸಿಂಗಲ್ ಲಿಂಕ್ ಲಿಸ್ಟ್ ಆಗಿದ್ದು ಅವು ಡಬಲ್ ಲಿಂಕ್ ಪಟ್ಟಿ ಅಲ್ಲ ಈಗ ಈ ಪ್ರತಿಯೊಂದು ಫಾಸ್ಟ್ ಬಿನ್ಗಳು 8 ಬೈಟ್ ಭಾಗಗಳಲ್ಲಿವೆ ಆದ್ದರಿಂದ ಉದಾಹರಣೆಗೆ ನಾವು 16 ಬೈಟ್ಗಳು 24 ಬೈಟ್ಗಳು 32 ಬೈಟ್ಗಳ ವೇಗದ ಬಿನ್ಗಳನ್ನು ಹೊಂದಿದ್ದೇವೆ ಮತ್ತು 80 ಬೈಟ್ಗಳವರೆಗೆ ಮತ್ತು ವೇಗದ ತೊಟ್ಟಿಗಳಲ್ಲಿ ಯಾವುದೇ ಕಲಬೆರಕೆ ಇರುವುದಿಲ್ಲ ನಂತರದ ಹಂತದಲ್ಲಿ ಕೋಲೆಸ್ಸಿಂಗ್ ಏನೆಂದು ನಾವು ನೋಡುತ್ತೇವೆ ಮೂಲಭೂತವಾಗಿ ವಿಘಟನೆಯನ್ನು ತಡೆಗಟ್ಟಲು ಕೋಲೆಸ್ಸಿಂಗ್ ಅನ್ನು ಬಳಸಲಾಗುತ್ತದೆ ಆದರೆ ನೀವು ಬಿನ್ ವೇಗದ ಬಿನ್ ಆಗಿದ್ದರೆ ನಂತರ ಯಾವುದೇ ಕೋಲೆಸ್ಸಿಂಗ್ ಮಾಡಲಾಗುವುದಿಲ್ಲ ಈಗ ಇದು ಒಂದೇ ಲಿಂಕ್ ಪಟ್ಟಿಯಾಗಿರುವುದರಿಂದ ಮೊದಲ ಔಟ್ ರೀತಿಯ ಕಾರ್ಯಾಚರಣೆಯಲ್ಲಿ ಕೊನೆಯದು ಇರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸ್ಲೈಡ್ ವೇಗದ ಬಿನ್ಗಳ ಉದಾಹರಣೆಯನ್ನು ತೋರಿಸುತ್ತದೆ ಆದ್ದರಿಂದ ಮುಖ್ಯ ಕಣದಲ್ಲಿ ನಾವು ಈ ರೀತಿಯ ಶ್ರೇಣಿಯನ್ನು ಹೊಂದಿರುತ್ತೇವೆ ಮತ್ತು ಪ್ರತಿಯೊಂದು ರಚನೆಯು ಲಿಂಕ್ ಪಟ್ಟಿಗೆ ಪಾಯಿಂಟರ್ ಆಗಿದೆ ಉದಾಹರಣೆಗೆ ಈ 1 ನೇ ಅಂಶವು ವೇಗದ ಬಿನ್ ಪಾಯಿಂಟರ್ ಆಗಿದೆ ಮತ್ತು ಅದನ್ನು ಅದರ ಲಿಂಕ್ಗೆ ನಿಯೋಜಿಸಲಾಗಿದೆ 16 ಬೈಟ್ಗಳ ಚಂಕ್ಗಳ ಪಟ್ಟಿಯನ್ನು ಈ ನಮೂದನ್ನು 32 ಬೈಟ್ಗಳ ಮೆಮೊರಿ ಭಾಗಗಳ ಲಿಂಕ್ ಪಟ್ಟಿಗೆ ನೇಮಿಸಲಾಗಿದೆ ಆದ್ದರಿಂದ 32 ಬೈಟ್ಗಳ ಅಲೋಕೇಷನ್ ಮ್ಯಾಲೋಕ್ ಇದ್ದಾಗ PT malloc ಏನು ಮಾಡುತ್ತದೆ ಎಂದರೆ ಅದು ಈ ವೇಗದ ಬಿನ್ ಅನ್ನು ಉಲ್ಲೇಖಿಸುತ್ತದೆ ಅರೇ ಇದು 32 ಬೈಟ್ ವಿನಂತಿ ಎಂದು ತಕ್ಷಣವೇ ಪಡೆಯುತ್ತದೆ ಅದು ಈ ಸ್ಥಳಕ್ಕೆ ಹೋಗಿ ಮತ್ತು ಅದು ಇಲ್ಲಿ ಲಭ್ಯವಿರುವ 1 ನೇ ಭಾಗವನ್ನು ತೆಗೆದುಕೊಳ್ಳುತ್ತದೆ ಈಗ ಲಿಂಕ್ ಮಾಡಲಾದ ಪಟ್ಟಿಯ ಕಾರ್ಯಾಚರಣೆಯಲ್ಲಿ ಈ ಸ್ಥಳವು ಈಗ 32 ಬೈಟ್ಗಳ ಲಭ್ಯವಿರುವ ಉಚಿತ ಭಾಗಕ್ಕೆ ಸೂಚಿಸುವಂತೆ ಮಾರ್ಪಡಿಸಲಾಗಿದೆ ಆದ್ದರಿಂದ ನಿಮ್ಮ ಮೆಮೊರಿ ಹಂಚಿಕೆಯು ತುಂಬಾ ಚಿಕ್ಕದಾಗಿದ್ದರೆ ಮತ್ತು ಅದು ವೇಗದ ಬಿನ್ನಲ್ಲಿದ್ದರೆ ನಂತರ malloc ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ನೋಡುತ್ತೀರಿ ವೇಗದ ಬಿನ್ನಲ್ಲಿ ಆಫ್ಸೆಟ್ ಅನ್ನು ಕಂಡುಹಿಡಿಯುವುದು ಅಗತ್ಯವಿರುವ ಎಲ್ಲಾ 1 ನೇ ಮೆಮೊರಿ ಚಂಕ್ ಅನ್ನು ಆಯ್ಕೆ ಮಾಡಿ ಮತ್ತು ಸಣ್ಣ ಲಿಂಕ್ ಪಟ್ಟಿ ಕಾರ್ಯಾಚರಣೆಯನ್ನು ಮಾಡಿ ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು ಮಾಡುವುದೇನೆಂದರೆ ನಾವು malloc x ಅಂದರೆ 15 ಬೈಟ್ಗಳ ಮೌಲ್ಯವನ್ನು ಮುದ್ರಿಸಿ ನಂತರ x ಮೌಲ್ಯವನ್ನು ಮುದ್ರಿಸಿ ನಂತರ ಉಚಿತ x ನಂತರ v malloc y 13 ಬೈಟ್ಗಳ ಪ್ರಿಂಟ್ y ಮತ್ತು ಉಚಿತ y ಆದ್ದರಿಂದ ನೀವು ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ x ಮತ್ತು y ಎರಡನ್ನೂ ಅನ್ವಯಿಸಲಾಗುತ್ತದೆ ಆದ್ದರಿಂದ malloc ಕಾರ್ಯವು ಅನ್ವಯಿಸುತ್ತದೆ ಮತ್ತು ಇವೆರಡೂ ಈ 16 ಬೈಟ್ಗಳಿಗೆ ಅನುಗುಣವಾದ ಲಿಂಕ್ ಪಟ್ಟಿಯಲ್ಲಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ನಿರ್ದಿಷ್ಟ malloc ಸಂಪೂರ್ಣವಾಗಿ 16 ಬೈಟ್ಗಳ ಒಂದು ಭಾಗ ಮತ್ತು ಇನ್ನೊಂದು 8 ಅನ್ನು ಕಾರ್ಯಗತಗೊಳಿಸಿದಾಗ ಬೈಟ್ಗಳು ಹಂಚಿಕೆಯಾಗುತ್ತವೆ ಮತ್ತು ಆ ಮೆಮೊರಿಗೆ ಪಾಯಿಂಟರ್ x ನಲ್ಲಿ ಇರುತ್ತದೆ ಆದ್ದರಿಂದ ಈ ಉಚಿತವನ್ನು ಆಹ್ವಾನಿಸಿದಾಗ ಭಾಗವು 16 ಬೈಟ್ಗಳ ವೇಗದ ಬಿನ್ಗೆ ಅನುಗುಣವಾದ ಲಿಂಕ್ ಪಟ್ಟಿಗೆ ಸೇರಿಸಲ್ಪಡುತ್ತದೆ ಆದ್ದರಿಂದ ನಾವು 16 ಬೈಟ್ಗಳ ವೇಗದ ಬಿನ್ಗೆ ಅನುಗುಣವಾಗಿರುತ್ತೇವೆ ಅದು ಹಂಚಿಕೆಯಾಗುವ ಚಂಕ್ x ಅನ್ನು ನಾವು ಹೊಂದಿದ್ದೇವೆ ಈ ಉಚಿತ ನಂತರ ನಾವು ಮತ್ತೆ 13 ಬೈಟ್ಗಳ ಅಲೋಕೇಷನ್ಮ್ಯಾಲೋಕ್ ಮಾಡಿದಾಗ ಅದು ನಿಜವಾಗಿ ಅದೇ ಪಟ್ಟಿಯ ನಮೂದನ್ನು ಪಡೆಯುತ್ತದೆ ಹೀಗಾಗಿ ಏನಾಗುತ್ತದೆ ಎಂದರೆ x ಮತ್ತು y ಒಂದೇ ವಿಳಾಸವನ್ನು ಪಡೆಯುವುದು ಹೀಗೆ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಚಲಾಯಿಸಿದಾಗ ನಾವು x ಮತ್ತು y ಅನ್ನು ಸೂಚಿಸುತ್ತೇವೆ ಪ್ರಕ್ರಿಯೆಯಲ್ಲಿ ಇರುವ ಮೆಮೊರಿಯ ಭಾಗ ಆದಾಗ್ಯೂ ಇದು ನಿಜವಲ್ಲ malloc ನ ಗಾತ್ರಗಳು ವಿಭಿನ್ನವಾಗಿದ್ದರೆ ಉದಾಹರಣೆಗೆ ನೀವು malloc 8 ಮತ್ತು malloc 13 ಮಾಡಿದರೆ ಇವುಗಳು ವಿಭಿನ್ನ ವೇಗದ ಬಿನ್ ನಮೂದುಗಳಲ್ಲಿ ಬೀಳುತ್ತವೆ ಈಗ ಮತ್ತೊಂದೆಡೆ malloc ಗಾತ್ರಗಳು ವಿಭಿನ್ನವಾಗಿದ್ದರೆ ಉದಾಹರಣೆಗೆ ಇಲ್ಲಿ ನಾವು 8 ಬೈಟ್ಗಳು ಮತ್ತು ನಂತರ 13 ಬೈಟ್ಗಳನ್ನು ಹೊಂದಿದ್ದೇವೆ ನಂತರ ಅವು ವಿಭಿನ್ನ ವೇಗದ ಬಿನ್ನಲ್ಲಿ ಕೊನೆಗೊಳ್ಳುತ್ತವೆ ಹೀಗಾಗಿ ಇಲ್ಲಿ x ಮತ್ತು y ವಿಭಿನ್ನ ವಿಳಾಸಗಳನ್ನು ಪಡೆಯುತ್ತವೆ ಈಗ ಇದರ ಹೊರತಾಗಿ ನಾವು ವಿಂಗಡಿಸದ ಬಿನ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಒಂದು ಬಿನ್ ಆಗಿದ್ದು ಅದು ಡಬಲ್ ಲಿಂಕ್ ಪಟ್ಟಿಯಾಗಿದ್ದು ಅದು ಯಾವುದೇ ಗಾತ್ರದ ತುಂಡುಗಳನ್ನು ಹೊಂದಿರಬಹುದು ಎಂದು ptmalloc ಬಳಸುವ ಹಂಚಿಕೆ ನೀತಿಯು ಚಂಕ್ ಅನ್ನು ಮುಕ್ತಗೊಳಿಸಿದಾಗ ಅದು ಮೊದಲು ಸೇರ್ಪಡೆಗೊಳ್ಳುವ ಮೊದಲ ಚಂಕ್ ಅನ್ನು ಬಳಸುವುದು ಆದ್ದರಿಂದ ಇದು ವಿಂಗಡಿಸದ ಬಿನ್ಗಳ ಉದಾಹರಣೆಯಾಗಿದೆ ಆದ್ದರಿಂದ ನಾವು ಇಲ್ಲಿ ನೋಡುವುದು ಡಬಲ್ ಲಿಂಕ್ ಪಟ್ಟಿ ಇದೆ ಆದ್ದರಿಂದ ಫಾರ್ವರ್ಡ್ ಪಾಯಿಂಟರ್ ಮತ್ತು ಬ್ಯಾಕ್ ಪಾಯಿಂಟರ್ ಇದೆ ಇದು ಮುಖ್ಯ ಕಣದಲ್ಲಿ ಇರುವ ಒಂದು ಶ್ರೇಣಿಯಾಗಿದೆ ಮತ್ತು ಅಂಶವು ಟೈಪ್ ಬಿನ್ಗಳದ್ದಾಗಿದೆ ಆದ್ದರಿಂದ ಈ ಪ್ರತಿಯೊಂದು ಬಿನ್ಗಳು ವಿಭಿನ್ನ ಗಾತ್ರದ್ದಾಗಿರುವುದನ್ನು ನೀವು ಗಮನಿಸಿ ಉದಾಹರಣೆಗೆ ಈಗ ನಾನು 1000 ಬೈಟ್ಗಳ ಮ್ಯಾಲೋಕ್ ಮಾಡಿದರೆ ಅದು ಇಲ್ಲಿಗೆ ಬರುತ್ತದೆ ಇಲ್ಲಿ ಬರಬಹುದಾದ ವಿನಂತಿಯನ್ನು ಪೂರೈಸಲು 104 ಬೈಟ್ಗಳು ತುಂಬಾ ಚಿಕ್ಕದಾಗಿದೆ ಮತ್ತು 1008 ಬೈಟ್ಗಳು ನಿಖರವಾಗಿ ಸಾಕಾಗುತ್ತದೆ ಎಂದು ಅದು ಕಂಡುಕೊಳ್ಳಬಹುದು ಮತ್ತು ಆದ್ದರಿಂದ ಈ ನಿರ್ದಿಷ್ಟ ಭಾಗವು ಆ ವಿನಂತಿಗೆ ಹಂಚಿಕೆಯಾಗುತ್ತದೆ ಆದ್ದರಿಂದ ನಾವು ptmalloc ನಲ್ಲಿ ಇರುವ ಮೊದಲ ಫಿಟ್ ಹಂಚಿಕೆಯ ಬಳಕೆಯ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಾವು ಈ ಉದಾಹರಣೆಯಲ್ಲಿ ಏನು ಮಾಡುತ್ತೇವೆ ಎಂದರೆ ನಾವು 2 ಪ್ರದೇಶಗಳನ್ನು 512 ಬೈಟ್ಗಳಲ್ಲಿ ಒಂದನ್ನು a ಮತ್ತು 256 ಬೈಟ್ಗಳ ಮೂಲಕ ಸೂಚಿಸುತ್ತೇವೆ b ಯಿಂದ ಸೂಚಿಸಲಾಗಿದೆ ಸರಿ ನಂತರ ನಾವು ಏನು ಮಾಡುತ್ತೇವೆ ಎಂದರೆ ನಾವು a ಅನ್ನು ಮುಕ್ತಗೊಳಿಸುತ್ತೇವೆ ಮತ್ತು 50 ಬೈಟ್ಗಳ ನಾವು malloc c ಅನ್ನು ಗಮನಿಸಿ c ಹಿಂದೆ ನಿಗದಿಪಡಿಸಿದ 512 ಬೈಟ್ಗಳು ಮತ್ತು 256 ಬೈಟ್ಗಳಿಗಿಂತ ಕಡಿಮೆಯಾಗಿದೆ ಈಗ ನಾವು a ಅನ್ನು ಮುಕ್ತಗೊಳಿಸಿದಾಗ ಏನಾಗುತ್ತದೆ ಎಂದರೆ a ವೇಗದ ಬಿನ್ಗೆ ಹೋಗಲು ತುಂಬಾ ದೊಡ್ಡದಾಗಿದೆ ಮತ್ತು ಆದ್ದರಿಂದ ಇದು ಈ ವಿಂಗಡಿಸದ ಬಿನ್ಗೆ ಹೋಗುತ್ತದೆ ಮತ್ತು ಆದ್ದರಿಂದ ವಿಂಗಡಿಸದ ಬಿನ್ ಸುಮಾರು 512 ಬೈಟ್ಗಳ ಭಾಗಕ್ಕೆ ಅನುರೂಪವಾಗಿರುವ ನಮೂದನ್ನು ಹೊಂದಿರುತ್ತದೆ ಮುಂದೆ ನಾವು ಮಾಡುವುದೇನೆಂದರೆ 50 ಬೈಟ್ಗಳ ವಿನಂತಿಯೊಂದಿಗೆ ನಾವು malloc ಅನ್ನು ಮತ್ತೊಮ್ಮೆ ಆಹ್ವಾನಿಸುತ್ತೇವೆ ಮತ್ತು malloc ಹಿಂತಿರುಗಿಸುವ ಪಾಯಿಂಟರ್ ಅನ್ನು c ನಲ್ಲಿ ಸಂಗ್ರಹಿಸಲಾಗುತ್ತದೆ ಈಗ ಮೊದಲ ಫಿಟ್ ಹಂಚಿಕೆಯಲ್ಲಿ ವಿಂಗಡಿಸದ ಬಿನ್ ಏನಾಗುತ್ತದೆ ಮತ್ತು ಈ ವಿಂಗಡಿಸದ ಬಿನ್ನಲ್ಲಿ 512 ಬೈಟ್ಗಳ ಭಾಗವಿದೆ ಎಂದು ಕಂಡುಹಿಡಿಯಬಹುದು ಮತ್ತು ಆದ್ದರಿಂದ ಅದು ಏನು ಮಾಡುತ್ತದೆ ಎಂದರೆ ಅದು ಈ ಚಂಕ್ ಅನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ ಆದ್ದರಿಂದ ಒಂದು ಭಾಗವು 50 ಬೈಟ್ಗಳಿಗಿಂತ ಸ್ವಲ್ಪ ಹೆಚ್ಚು ಮತ್ತು ಈ ಭಾಗವು ಸಿ ಗೆ ಹಂಚಿಕೆಯಾಗುತ್ತದೆ ಈಗ ಬಳಸದಿರುವ ಇನ್ನೊಂದು ಭಾಗವು ಇನ್ನೂ ಲಿಂಕ್ ಪಟ್ಟಿಯಲ್ಲಿ ಉಳಿಯುತ್ತದೆ ಹೀಗಾಗಿ ನಾವು ಈ ಪ್ರೋಗ್ರಾಂ ಅನ್ನು ರನ್ ಮಾಡಿದಾಗ ನಾವು ಇದನ್ನು ನೋಡುತ್ತೇವೆ a ಮತ್ತು b ನ ಆರಂಭಿಕ ಹಂಚಿಕೆಯು ಈ ವಿಳಾಸಗಳಲ್ಲಿದೆ ಮತ್ತು ನಾವು ನಿಜವಾಗಿ c ಅನ್ನು ನಿಯೋಜಿಸಿದಾಗ ನಾವು ನೋಡುತ್ತೇವೆ a ಅನ್ನು ಮುಕ್ತಗೊಳಿಸಿದ ನಂತರ ಅದು a ಪಡೆದ ಅದೇ ವಿಳಾಸವನ್ನು ಪಡೆಯಬಹುದು ಆದ್ದರಿಂದ a ಮತ್ತು c ಎರಡೂ ವಿಳಾಸಗಳು 9b10008 ಆಗಿರುವ ಒಂದೇ ಸ್ಥಳವನ್ನು ಸೂಚಿಸುತ್ತಿವೆ ಎಂದು ನಿಮಗೆ ತಿಳಿದಿದೆ ಈಗ ಇರುವ ಇತರ ಬಿನ್ಗಳೆಂದರೆ ಸಣ್ಣ ತೊಟ್ಟಿಗಳು 62 ಸಣ್ಣ ತೊಟ್ಟಿಗಳು 512 ಬೈಟ್ಗಳಿಗಿಂತ ಕಡಿಮೆ ಮತ್ತು ಅವುಗಳಲ್ಲಿ 8 ಬೈಟ್ಗಳ ತುಂಡುಗಳನ್ನು ಪ್ರಸ್ತುತಪಡಿಸಲಾಗಿದೆ ಈ ತೊಟ್ಟಿಗಳು ವೃತ್ತಾಕಾರ ಮತ್ತು ದ್ವಿಗುಣವಾಗಿ ಲಿಂಕ್ ಮಾಡಲಾದ ಪಟ್ಟಿಯನ್ನು ಹೊಂದಿದ್ದು ಒಟ್ಟುಗೂಡಿಸುವಿಕೆಯನ್ನು ಪೂರೈಸುತ್ತವೆ ಮತ್ತು ಇದು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನು ಹೊಂದಿದೆ ಹಾಗಾಗಿ ವಿವಿಧ ಗಾತ್ರದ 63 ದೊಡ್ಡ ತೊಟ್ಟಿಗಳೂ ಇವೆ ಮೇಲ್ಭಾಗದ ಭಾಗವು ಅಖಾಡದ ಮೇಲ್ಭಾಗದಲ್ಲಿದೆ ಮತ್ತು ಯಾವುದೇ ಬಿನ್ಗೆ ಸೇರಿಲ್ಲ ಆದ್ದರಿಂದ ಯಾವುದೇ ಉಚಿತ ಭಾಗಗಳು ಲಭ್ಯವಿಲ್ಲದಿದ್ದಾಗ ವಿನಂತಿಗಳನ್ನು ಸಲ್ಲಿಸಲು ಇದನ್ನು ಬಳಸಲಾಗುತ್ತದೆ ಆದ್ದರಿಂದ ನೀವು ಮ್ಯಾಲೋಕ್ ಮಾಡಿದಾಗ ಏನಾಗುತ್ತದೆ ಎಂದರೆ ಮ್ಯಾಲೋಕ್ ಎಲ್ಲದರ ಮೂಲಕ ಹಾದುಹೋಗುತ್ತದೆ ವಿವಿಧ ಲಿಂಕ್ ಪಟ್ಟಿ ಮತ್ತು ಈ ಯಾವುದೇ ಲಿಂಕ್ನಲ್ಲಿ ಆ ನಿರ್ದಿಷ್ಟ ಮೆಮೊರಿ ಅಲೋಕೇಷನ್ಮ್ಯಾಲೋಕ್ ವಿನಂತಿಯನ್ನು ಪೂರೈಸಲು ಯಾವುದೇ ಅವಕಾಶವಿಲ್ಲ ಎಂದು ಅದು ಕಂಡುಕೊಂಡರೆ ಮೇಲಿನ ಭಾಗದ ಭಾಗವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಆ ಭಾಗವನ್ನು ಮ್ಯಾಲೋಕ್ ವಿನಂತಿಗಾಗಿ ಹಂಚಲಾಗುತ್ತದೆ ಈಗ malloc ವಿನಂತಿಯು ಸಾಕಷ್ಟು ದೊಡ್ಡದಾಗಿದ್ದರೆ ಮೇಲಿನ ಭಾಗವು ನಿರ್ದಿಷ್ಟ malloc ವಿನಂತಿಯನ್ನು ಪೂರೈಸಲು ಸಾಕಷ್ಟು ಮೆಮೊರಿಯನ್ನು ಹೊಂದಿಲ್ಲದಿದ್ದರೆ OS ಅನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಹೀಪ್ ವಿಭಾಗವನ್ನು ನಿಯೋಜಿಸಲಾಗುವುದು ಎಂದು ನನಗೆ ತಿಳಿದಿತ್ತು ಆದ್ದರಿಂದ ಇದನ್ನು ನಕ್ಷೆಗಳಲ್ಲಿ brk ಅಥವಾ sbrk ಬಳಸಿ ಮಾಡಲಾಗುತ್ತದೆ ಸಿಸ್ಟಮ್ ಕರೆಗಳು ಆದ್ದರಿಂದ ಈ ರೀತಿಯಾಗಿ ನಾವು ವಿವಿಧ ರಂಗಗಳು ರಾಶಿಗಳು ತುಂಡುಗಳು ಮತ್ತು ವಿವಿಧ ರೀತಿಯ ಬಿನ್ಗಳೊಂದಿಗೆ ಆಂತರಿಕವಾಗಿ ಮ್ಯಾಲೋಕ್ ಅನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದನ್ನು ನೋಡಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಉಚಿತ ಫಂಕ್ಷನ್ ಕರೆ ಬಗ್ಗೆ ಹೆಚ್ಚು ವಿವರವಾಗಿ ನೋಡುತ್ತೇವೆ ಮತ್ತು ಹಂಚಿಕೆ ಮಾಡಲಾದ ಮೆಮೊರಿಯನ್ನು ಹೇಗೆ ಉಚಿತವಾಗಿ ವಿತರಿಸಲಾಗುತ್ತದೆ ಮತ್ತು ಲಿಂಕ್ ಪಟ್ಟಿಯನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಮತ್ತು ನಿರ್ದಿಷ್ಟವಾಗಿ ನಾವು ಮ್ಯಾಲೋಕ್ನ ಈ ಆಂತರಿಕ ಅಂಶಗಳನ್ನು ಹೇಗೆ ಬಳಸಿಕೊಳ್ಳುವ ವಿಧಾನಗಳನ್ನು ನೋಡುತ್ತೇವೆ ಮತ್ತು ಹೇಗೆ ವಾಸ್ತವವಾಗಿ ಈ ದೃಶ್ಯದಲ್ಲಿ ದಾಳಿಯನ್ನು ರಚಿಸಿ ಧನ್ಯವಾದ